ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಕೋರ್ಸ್ಗೆ ಮತ್ತೆ ಸ್ವಾಗತ ಇದು 7ನೇ ವಾರ ಮಾಡ್ಯೂಲ್ ಸಂಖ್ಯೆ 2 ಮತ್ತು ಉಪನ್ಯಾಸ ಸಂಖ್ಯೆ 38 ಈ ವಾರ ನಾನು ಈಗಾಗಲೇ ಅಮೌಖಿಕ ಸಂವಹನದ ಬಗ್ಗೆ ಚರ್ಚೆಯನ್ನು ಪ್ರಾರಂಭಿಸಿದ್ದೇನೆ ಮತ್ತು ಈ ಮಾಡ್ಯೂಲ್ನಲ್ಲಿ ನಾವು ವಿಶೇಷವಾಗಿ ಅಮೌಖಿಕ ಸಂವಹನಕ್ಕೆ ಸಂಬಂಧಿಸಿದ ಕೆಲವು ಮೂಲಭೂತ ಸಮಸ್ಯೆಗಳ ಮೇಲೆ ಮತ್ತು ಅಮೌಖಿಕ ಸಂವಹನದ ಪ್ರಕಾರಗಳ ಮೇಲೆ ಕೇಂದ್ರೀಕರಿಸುತ್ತೇವೆ ನಾನು ಉಪನ್ಯಾಸಕ್ಕೆ ಹೋಗುವ ಮೊದಲು ಹಿಂದಿನ ಉಪನ್ಯಾಸದಲ್ಲಿ ನಾನು ಅಮೌಖಿಕ ಸಂವಹನದ ಮಹತ್ವವನ್ನು ಮತ್ತು ಅಮೌಖಿಕ ಸಂವಹನವು ಕೇವಲ ಪದಗಳಿಲ್ಲದ ಸಂವಹನವಾಗಿದೆ ಎಂಬ ವ್ಯಾಖ್ಯಾನದೊಂದಿಗೆ ನಾನು ಪ್ರಾರಂಭಿಸಿದೆ ಇದು ಚಿತ್ರಗಳು ಚಿಹ್ನೆಗಳು ಸನ್ನೆಗಳು ಮುಖಭಾವಗಳು ಭಂಗಿಗಳು ಇತ್ಯಾದಿಗಳನ್ನು ಬಳಸಿಕೊಂಡು ಸಂವಹನವಾಗಿದೆ ದೇಹ ಭಾಷೆಯು ಹೆಚ್ಚು ಮುಖ್ಯವಾಗಿದೆ ಏಕೆಂದರೆ ಅದು ಮೌಖಿಕ ಭಾಷೆಗಿಂತ ಜೋರಾಗಿ ಮಾತನಾಡುತ್ತದೆ ಮತ್ತು ಈ ನಿಟ್ಟಿನಲ್ಲಿ ಮ್ಯಾಕ್ರಬೀನ್ ಅವರ ಆವಿಷ್ಕಾರದ ಬಗ್ಗೆ ಮಾತನಾಡುತ್ತೇನೆ ಅವರು ಸಂವಹನ ಪರಿಣಾಮಕಾರಿತ್ವದ 93 ಪ್ರತಿಶತವು ದೇಹ ಭಾಷೆಯಿಂದ ನಿರ್ಧರಿಸಲ್ಪಡುತ್ತದೆ ಏಕೆಂದರೆ ಅಮೌಖಿಕ ಸಂದೇಶಗಳನ್ನು ಮರೆಮಾಚುವುದು ಮತ್ತು ಪ್ರಜ್ಞಾಪೂರ್ವಕವಾಗಿ ನಿಯಂತ್ರಿಸುವುದು ಕಷ್ಟವಾಗುತ್ತದೆ ಅವು ಒಬ್ಬ ವ್ಯಕ್ತಿಯು ಹೇಗೆ ಭಾವಿಸುತ್ತಾನೆ ಎಂಬುದರ ನಿಖರವಾದ ಸೂಚಕಗಳಾಗಿವೆ ಹಿಂದಿನ ಉಪನ್ಯಾಸದಲ್ಲಿ ಅಮೌಖಿಕ ಸಂವಹನದ ಕಾರ್ಯಗಳಿಗೆ ಸಂಬಂಧಿಸಿದ ಚರ್ಚೆಯಾಗಿತ್ತು ನಾನು ಐದು ಮೂಲಭೂತ ಕಾರ್ಯಗಳ ಬಗ್ಗೆ ಚರ್ಚಿಸಿದ್ದೇನೆ ಒಂದು ಹೇಳಿದ್ದನ್ನು ಪುನರಾವರ್ತಿಸಿ ಅಮೌಖಿಕ ಸಂವಹನವು ಮೌಖಿಕ ಅರ್ಥವನ್ನು ಸ್ಪಷ್ಟಪಡಿಸುತ್ತದೆ ಇದು ಮೌಖಿಕ ಅರ್ಥವನ್ನು ವಿರೋಧಿಸಬಹುದು ಮೌಖಿಕ ಅರ್ಥಕ್ಕೆ ಪರ್ಯಾಯವಾಗಿಯೂ ಕಾರ್ಯನಿರ್ವಹಿಸಬಹುದು ಕೊನೆಯಲ್ಲಿ ಅದು ಪ್ರಕೃತಿಯೇ ಅಥವಾ ಪೋಷಣೆಯೇ ಎಂಬ ಚರ್ಚೆಯನ್ನು ನಾನು ಚರ್ಚಿಸಿದೆ ಕೆಲವು ಸಾರ್ವತ್ರಿಕ ಗುಣಗಳು ನಡವಳಿಕೆಗಳಿದ್ದರೂ ನಾವು ಪ್ರಾಣಿಗಳು ಮತ್ತು ಪಕ್ಷಿಗಳಂತೆ ವರ್ತಿಸಲು ಒಲವು ತೋರುತ್ತೇವೆ ನಂತರ ಸಮಕಾಲೀನ ದೃಷ್ಟಿಕೋನವೆಂದರೆ ಅಪೇಕ್ಷಿತ ನಡವಳಿಕೆಯನ್ನು ಕಲಿಯಬಹುದು ಮತ್ತು ಬೆಳೆಸಬಹುದು ಅಭಿವೃದ್ಧಿಪಡಿಸಬಹುದು ಎಂಬ ಸಕಾರಾತ್ಮಕ ಟಿಪ್ಪಣಿಯೊಂದಿಗೆ ಉಪನ್ಯಾಸವನ್ನು ಕೊನೆಗೊಳಿಸಿದೆ ಈಗ ಅಮೌಖಿಕ ಸಂವಹನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಯಾವುವು ಅದರ ಬಗ್ಗೆ ಏಕೆ ಅಷ್ಟೊಂದು ಕಾಳಜಿ ವಹಿಸಬೇಕು ಅಮೌಖಿಕ ಸಂವಹನವು ಎರಡು ಅಂಶಗಳನ್ನು ಹೊಂದಿದೆ ನಾವು ಅವುಗಳನ್ನು ಮೂಲತಃ ಸ್ವಯಂಪ್ರೇರಿತ ಮತ್ತು ಅನೈಚ್ಛಿಕ ದೇಹಭಾಷೆ ಎಂದು ವಿಂಗಡಿಸಬಹುದು ಈಗ ಸ್ವಯಂಪ್ರೇರಿತ ದೇಹಭಾಷೆಗೆ ಯಾವುದೇ ಸಮಸ್ಯೆಗಳಿಲ್ಲ ಏಕೆ ಏಕೆಂದರೆ ಅವು ನಗುವುದು ಕೈಕುಲುಕುವುದು ಅಥವಾ ಕ್ರಿಯೆಗಳನ್ನು ಅನುಕರಿಸುವಂತಹ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ಮಾಡುವ ಚಲನೆ ಸನ್ನೆಗಳು ಮತ್ತು ಭಂಗಿಗಳನ್ನು ಸೂಚಿಸುತ್ತವೆ ಯಾರಾದರೂ ವಿದಾಯ ಹೇಳುತ್ತಾರೆಂದು ಭಾವಿಸೋಣ ನೀವೂ ಸಹ ವಿದಾಯ ಹೇಳುತ್ತೀರಿ ಮತ್ತು ಅದು ನಿಮಗೆ ಸ್ವಾಭಾವಿಕವಾಗಿ ಬರುತ್ತದೆ ನೀವು ಅನುಕರಿಸುತ್ತೀರಿ ಮತ್ತು ನಂತರ ನೀವು ಸಂವಹನ ಮಾಡುತ್ತಿದ್ದೀರಿ ಎಂಬ ವಾಸ್ತವದ ಅರಿವಿನೊಂದಿಗೆ ಇರುತ್ತದೆ ಯಾರಾದರೂ ವಿದಾಯ ಹೇಳುತ್ತಿದ್ದಾರೆ ಆದ್ದರಿಂದ ನೀವೂ ಆ ವ್ಯಕ್ತಿಗೆ ಪ್ರತಿಕ್ರಿಯಿಸಲು ಬಯಸುತ್ತೀರಿ ಇದನ್ನು ಅಮೌಖಿಕ ಸಂವಹನದ ದೃಷ್ಟಿಯಿಂದಲೂ ಚರ್ಚಿಸಲಾಗುತ್ತದೆ ಏಕೆಂದರೆ ಇದು ಸಮಸ್ಯೆಯಿಲ್ಲದಂತೆ ತೋರುತ್ತದೆ ಈ ಸ್ವಯಂಪ್ರೇರಿತ ದೇಹಭಾಷೆಯನ್ನು ಮಾಡುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನೇಕ ರೀತಿಯ ಧ್ವನಿಯಿಲ್ಲದ ಸಂವಹನಗಳು ವಾಸ್ತವವಾಗಿ ಈ ವರ್ಗದ ಅಡಿಯಲ್ಲಿ ಬರುತ್ತವೆ ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯಲ್ಲಿಯೂ ಸಹ ನಮಸ್ತೆ ಹೇಳುವಂತಹ ಔಪಚಾರಿಕ ಸನ್ನೆಗಳು ವಾಸ್ತವವಾಗಿ ಸ್ವಯಂಪ್ರೇರಿತ ದೇಹ ಭಾಷೆಯಾಗಿದೆ ಆ ವ್ಯಕ್ತಿಯು ಯಾರನ್ನಾದರೂ ಸ್ವಾಗತಿಸಲು ನಿರ್ಧರಿಸುತ್ತಾನೆ ಮತ್ತು ನಮಸ್ತೆ ಎಂದು ಹೇಳುತ್ತಾನೆ ಇದು ಸಮಸ್ಯೆಯಲ್ಲ ನಿಜವಾದ ಸಮಸ್ಯೆಯು ಅನೈಚ್ಛಿಕ ದೇಹಭಾಷೆಯೊಂದಿಗೆ ಬರುತ್ತದೆ ಅನೈಚ್ಛಿಕ ದೇಹ ಭಾಷೆ ಎಂದರೇನು ಇವುಗಳು ಒಬ್ಬರು ನಿಜವಾಗಿಯೂ ಏನು ಯೋಚಿಸುತ್ತಿದ್ದಾರೆ ಅಥವಾ ಭಾವಿಸುತ್ತಿದ್ದಾರೆ ಎಂಬುದರ ಬಗ್ಗೆ ವೀಕ್ಷಕರಿಗೆ ಸೂಚನೆಗಳನ್ನು ನೀಡಬಹುದು ಇದರ ಅರ್ಥವೇನು ನೀವು ಒಳಗೆ ಏನನ್ನು ಅನುಭವಿಸುತ್ತಿದ್ದೀರಿ ಎಂಬುದನ್ನು ಪದಗಳ ಮೂಲಕ ವ್ಯಕ್ತಪಡಿಸಲಾಗುತ್ತಿಲ್ಲ ಆದರೆ ದೇಹವು ಅದನ್ನು ತಿಳಿಸಲು ಪ್ರಯತ್ನಿಸುತ್ತಿದೆ ಎಂಬುದಕ್ಕೆ ಇದು ಅವರಿಗೆ ಕೆಲವು ಸೂಚಕಗಳನ್ನು ನೀಡುತ್ತಿದೆ ಅದನ್ನು ನೋಡುತ್ತಿರುವ ವ್ಯಕ್ತಿಗೆ ಅಂತಹ ಚಲನೆಗಳನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯವು ಸ್ವತಃ ಪ್ರಜ್ಞಾಹೀನವಾಗಿರಬಹುದು ಆದಾಗ್ಯೂ ಅನೈಚ್ಛಿಕ ದೇಹಭಾಷೆಯು ವ್ಯಕ್ತಿಯ ಉಪಪ್ರಜ್ಞೆಗೆ ಅತ್ಯಂತ ನಿಖರವಾದ ಮಾರ್ಗವಾಗಿದೆ ಆಳವಾದ ಉಪಪ್ರಜ್ಞೆಯ ಮನಸ್ಸಿನಲ್ಲಿ ಏನನ್ನು ಯೋಚಿಸಲಾಗುತ್ತದೆಯೋ ಅದನ್ನು ಅನೈಚ್ಛಿಕ ದೇಹದ ಚಲನೆಗಳ ಮೂಲಕ ಬಹಿರಂಗಪಡಿಸಬಹುದು ಅದಕ್ಕಾಗಿಯೇ ಇದು ಸಮಸ್ಯೆಯಾಗಿದೆ ಕೆಲವೊಮ್ಮೆ ಭಯವಾಗುತ್ತದೆ ಆತಂಕವನ್ನುಂಟುಮಾಡುತ್ತದೆ ಏಕೆಂದರೆ ನಮ್ಮ ಜ್ಞಾನವಿಲ್ಲದೆ ನಮ್ಮ ಅಂತರಂಗದ ಆಲೋಚನೆಗಳಿಗೆ ದ್ರೋಹ ಬಗೆದಿದ್ದೇವೆ ತನಿಖಾಧಿಕಾರಿಗಳು ಮತ್ತು ಕಸ್ಟಮ್ಸ್ ಪರೀಕ್ಷಕರು ಏನು ಮಾಡುತ್ತಾರೆ ಅವರು ಮಾಹಿತಿಯನ್ನು ಪಡೆಯಲು ಬಯಸಿದಾಗಲೆಲ್ಲಾ ಜನರು ಸಾಮಾನ್ಯವಾಗಿ ನೀಡಲು ಬಯಸುವುದಿಲ್ಲ ಅವರು ಕೇವಲ ದೇಹ ಭಾಷೆಯನ್ನು ನೋಡುತ್ತಾರೆ ಸರಳ ಉದಾಹರಣೆಯೆಂದರೆ ನೀವು ಸರಿಯಾದ ಟಿಕೆಟ್ ಹೊಂದಿದ್ದರೆ ಮತ್ತು ಹೊರಗೆ ಬರುತ್ತಿದ್ದರೆ ಯೋಗ್ಯವಾದ ಉಡುಪನ್ನು ಧರಿಸಿರುತ್ತೀರಿ ಮತ್ತು ಟಿಕೆಟ್ ಇಲ್ಲದೆ ರೈಲಿನಲ್ಲಿ ಪ್ರಯಾಣಿಸುವ ಬಗ್ಗೆ ನೀವು ಎಂದಿಗೂ ಯೋಚಿಸುವುದಿಲ್ಲ ಪ್ರವೇಶದ್ವಾರದಲ್ಲಿ ಟಿಕೆಟ್ ಸಂಗ್ರಾಹಕನು ನಿಂತಿದ್ದಾನೆ ಮತ್ತು ನಂತರ ನೀವು ಹೋದಾಗ ಅವನು ನಿಮ್ಮನ್ನು ಟಿಕೆಟ್ ಬಗ್ಗೆ ಕೇಳಲು ಸಹ ತಲೆಕೆಡಿಸಿಕೊಳ್ಳುತ್ತಿಲ್ಲ ಆದರೆ ಆಗ ಜನಸಮೂಹದ ನಡುವೆ ಯಾರಾದರೂ ಸ್ವಲ್ಪ ದೂರ ನುಸುಳಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಅವನು ಟಿಕೆಟ್ ಇಲ್ಲದ ವ್ಯಕ್ತಿಯನ್ನು ನಿಖರವಾಗಿ ಹಿಡಿಯುತ್ತಾನೆ ಹೇಗೆ ಸಾಧ್ಯ ಅದು ಮತ್ತೆ ದೇಹ ಭಾಷೆಯ ಕಾರಣದಿಂದಾಗಿದೆ ಆ ವ್ಯಕ್ತಿ ನರ್ವಸ್ ಆಗಿದ್ದಾನೆ ಅಡಗಿಕೊಳ್ಳಲು ಓಡಿಹೋಗಲು ಪ್ರಯತ್ನಿಸುತ್ತಾನೆ ಮತ್ತು ಮುಜುಗರಕ್ಕೊಳಗಾಗುತ್ತಾನೆ ಇವುಗಳನ್ನು ಬೆವರಿನ ರೂಪದಲ್ಲಿ ಕೆಲವು ರೀತಿಯ ಆತಂಕದ ರೂಪದಲ್ಲಿ ಅಥವಾ ಚಲನೆಯಲ್ಲಿ ಸೂಚಿಸಲಾದ ಇತರ ರೂಪದಲ್ಲಿಸುಳಿವನ್ನು ನೀಡುತ್ತವೆ ದೇಹ ಭಾಷೆಯ ಬಗೆಗಿನ ಪ್ರಮುಖ ಸಮಸ್ಯೆಯು ಅನೈಚ್ಛಿಕ ದೇಹ ಭಾಷೆಗೆ ಸಂಬಂಧಿಸಿದೆ ಈಗ ಅದು ಕೆಟ್ಟ ಸುದ್ದಿಯಂತೆ ತೋರುತ್ತಿದ್ದರೆ ಒಳ್ಳೆಯ ಸುದ್ದಿಯೆಂದರೆ ನೀವು ಜಾಗೃತರಾದರೆ ಅವುಗಳನ್ನು ನಿಯಂತ್ರಿಸಬಹುದು ನೀವು ಹೇಗೆ ಮಾಡಬಹುದು ಎಂಬುದನ್ನು ನೋಡೋಣ ನಾನು ವಾಸ್ತವವಾಗಿ ಅಮೌಖಿಕ ಸಂವಹನದ ಪ್ರಕಾರಗಳಿಗೆ ಹೋಗುವ ಮೊದಲು ನಾನು ಹೈಲೈಟ್ ಮಾಡಬೇಕಾದ ಮತ್ತೊಂದು ವಿಷಯವೆಂದರೆ ನೋಟ ನೀವು ಕಾಣುವ ವಿಧಾನವು ನಿಮ್ಮ ಚರ್ಮದ ಟೋನ್ ನಿಮ್ಮ ಮುಖಭಾವಗಳಿಂದ ಬರುವುದಿಲ್ಲ ಆದರೆ ನೀವು ಬಟ್ಟೆ ಕೇಶವಿನ್ಯಾಸ ಇತ್ಯಾದಿಗಳನ್ನು ಬಳಸುತ್ತಿರುವ ವಿಧಾನದಿಂದಲೂ ಬರುತ್ತದೆ ನೋಟವು ಸ್ವೀಕರಿಸುವವರ ಮನೋಭಾವದ ಮೇಲೆ ಪರಿಣಾಮ ಬೀರುವ ಅಮೌಖಿಕ ಅನಿಸಿಕೆಗಳನ್ನು ರವಾನಿಸುತ್ತದೆ ಅವರು ಸಂದೇಶವನ್ನು ಕೇಳುವ ಮೊದಲೇ ವ್ಯಕ್ತಿಯು ಧರಿಸಿರುವ ವಿಧಾನದ ಆಧಾರದ ಮೇಲೆ ಪ್ರಭಾವವನ್ನು ರೂಪಿಸುತ್ತಾರೆ ಇವೆಲ್ಲವೂ ವೈಯಕ್ತಿಕ ನೋಟದ ಭಾಗವಾಗಿದೆ ಇಲ್ಲಿ ಏನು ಸಮಸ್ಯೆ ಆಕರ್ಷಕವಾಗಿರುವ ಜನರು ಸುಂದರವಾಗಿ ಕಾಣುವುದು ಎಂಬುದರ ಬಗ್ಗೆ ನೀವು ಯೋಚಿಸಬೇಕಾಗಿಲ್ಲ ಆದರೆ ನಿಮ್ಮನ್ನು ನೀವು ಬಹಳ ಆಹ್ಲಾದಕರ ರೀತಿಯಲ್ಲಿ ಅಲಂಕರಿಸಿಕೊಳ್ಳುವ ಮೂಲಕ ಇಂದು ನಿಮ್ಮನ್ನು ನೀವು ಆಕರ್ಷಕವಾಗಿಸಿಕೊಳ್ಳಬಹುದು ಆಕರ್ಷಕವಾಗಿ ಕಾಣಿಸಿಕೊಳ್ಳುವ ಅಥವಾ ಇತರರಿಗಿಂತ ಹೆಚ್ಚು ಬುದ್ಧಿವಂತ ಸಮರ್ಥ ಮತ್ತು ಅಪೇಕ್ಷಣೀಯ ಎಂದು ನಿರ್ಣಯಿಸುವ ಜನರು ಈಗ ಕುತೂಹಲಕಾರಿ ಸಂಗತಿಯೆಂದರೆ ಇದು ಯಾವುದೇ ಸತ್ಯದಿಂದ ದೃಢೀಕರಿಸಲ್ಪಟ್ಟಿಲ್ಲ ಯಾವುದೇ ವಾಸ್ತವಿಕ ಆಧಾರವಿಲ್ಲ ಆದರೆ ಇದು ನಿಯೋಜನೆ ಮತ್ತು ಬಡ್ತಿಯ ನಿರ್ಧಾರಗಳ ಮೇಲೆ ಪರಿಣಾಮ ಬೀರಬಹುದು ಬಿಂಬಿಸಿಕೊಳ್ಳುವ ಜನರು ನೋಟಕ್ಕೆ ಸಂಬಂಧಿಸಿದಂತೆ ಬುದ್ಧಿವಂತರಾಗಿ ಕಾಣುವವರು ಅವರು ನಿಜವಾಗಿಯೂ ಜ್ಞಾನವನ್ನು ತಲುಪಿಸುತ್ತಾರೋ ಇಲ್ಲವೋ ಅವುಗಳನ್ನು ಉತ್ತೇಜಿಸುವ ಮಾನವನ ಪ್ರವೃತ್ತಿ ಇರುತ್ತದೆ ಜನರು ನಂತರ ವಿಷಾದಿಸಬಹುದು ಅದು ಬೇರೆ ವಿಷಯ ಆದರೆ ಇದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶವಾಗಿದೆ ಈಗ ಯಶಸ್ಸಿನ ಸೂತ್ರವೇನು ನೀವು ಒಳಗಿನ ವಿಷಯವನ್ನು ಅಭಿವೃದ್ಧಿಪಡಿಸುತ್ತೀರಿ ಮತ್ತು ನಂತರ ಯಶಸ್ಸಿನ ಎಲ್ಲಾ ಒಳ್ಳೆಯ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸುತ್ತೀರಿ ಆದರೆ ಅದೇ ಸಮಯದಲ್ಲಿ ಹೊರಗಿನ ನೋಟಕ್ಕೂ ಸಹ ಗಮನ ಕೊಡಿ ಇತರರು ನಿಮ್ಮ ಬಗ್ಗೆ ಪ್ರಕ್ಷೇಪಣದ ವಿಷಯದಲ್ಲಿ ವಿಶೇಷವಾಗಿ ದೇಹ ಭಾಷೆಯ ವಿಷಯದಲ್ಲಿ ನಿಮ್ಮೊಂದಿಗೆ ಸರಿಸಾಟಿ ಇರುವುದಿಲ್ಲ ಈಗ ನಾವು ಅಮೌಖಿಕ ಸಂವಹನದ ಪ್ರಕಾರಗಳನ್ನು ನೋಡೋಣ ಮತ್ತು ಸಾಮಾನ್ಯವಾಗಿ ಅಮೌಖಿಕ ಸಂವಹನ ಎಂದರೆ ಕೇವಲ ದೇಹ ಭಾಷೆ ಎಂದು ನೀವು ಭಾವಿಸುತ್ತೀರಿ ಈಗ ಈ ದೇಹ ಭಾಷೆಯ ಅಂಶಗಳು ಯಾವುವು ಪ್ರಕಾರಗಳು ಯಾವುವು ಮೊದಲನೆಯದು ಕೈನೆಸಿಕ್ಸ್ ಇದು ಕೈನೆಟಿಕ್ ಎಂಬ ಪದದಿಂದ ಬಂದಿದೆ ಇದು ಯಾವುದೇ ರೀತಿಯ ಚಲನೆಯನ್ನು ಸೂಚಿಸುತ್ತದೆ ಕೈನೆಟಿಕ್ ಸ್ವತಃ ಚಲನೆಯನ್ನು ಸೂಚಿಸುತ್ತದೆ ಕೈನೆಸಿಕ್ಸ್ ದೇಹದ ಚಲನೆ ಮತ್ತು ಗೆಸ್ಚರ್ಗಳ ಅಧ್ಯಯನವನ್ನು ಸೂಚಿಸುತ್ತದೆ ಒಂದು ಅರ್ಥದಲ್ಲಿ ಇದು ಇಡೀ ದೇಹದ ಚಲನೆ ದೇಹದ ಭಾಷೆಯನ್ನು ಕೈನೆಸಿಕ್ಸ್ ಎಂದು ಕರೆಯಲಾಗುತ್ತದೆ ನಾವು ಗಮನಹರಿಸಬೇಕಾದ ಮುಂದಿನ ಪ್ರಮುಖ ಪ್ರಕಾರವೆಂದರೆ ಮುಖದ ಅಭಿವ್ಯಕ್ತಿ ಮುಖವು ಕಣ್ಣುಗಳು ತುಟಿಗಳು ಪದಗಳು ಮಾಡದನ್ನು ಮಾಡಬಹುದು ಕಣ್ಣಿನ ನೋಟಕ್ಕೆ ಸಂಬಂಧಿಸಿದಂತೆ ಅದನ್ನು ಆಕ್ಯುಲೇಸಿಕ್ಸ್ ಎಂದು ಪರಿಗಣಿಸಲಾಗುತ್ತದೆ ಅಥವಾ ಕಣ್ಣಿನ ಚಲನೆಯ ಸ್ಥಿರ ಚಿಹ್ನೆಗಳನ್ನಆಕ್ಯುಲೇಸಿಕ್ಸ್ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಹ್ಯಾಪ್ಟಿಕ್ಸ್ ಸ್ಪರ್ಶವನ್ನು ಸೂಚಿಸುತ್ತದೆ ಹಸ್ತಲಾಘವ ತಟ್ಟುವುದು ಅಪ್ಪಿಕೊಳ್ಳುವುದು ಸೇರಿದಂತೆ ಸ್ಪರ್ಶದ ಅಧ್ಯಯನ ಇವೆಲ್ಲವೂ ಸ್ಪರ್ಶಕ್ಕೆ ಒಳಗಾಗುತ್ತವೆ ಮುಂದಿನದು ಪ್ರಾಕ್ಸಿಮಿಕ್ಸ್ ಇದು ಸ್ಪರ್ಶಕ್ಕೆ ಹತ್ತಿರವಾಗಿದೆ ಇದು ಪರಸ್ಪರ ಜಾಗದ ಬಳಕೆಯ ಅಧ್ಯಯನದ ಬಗ್ಗೆ ನಾವು ಯಾರನ್ನಾದರೂ ತಿಳಿದಿಲ್ಲದಿದ್ದಾಗ ನಾವು ಎಷ್ಟು ಜಾಗವನ್ನು ನೀಡುತ್ತೇವೆ ಮತ್ತು ಯಾರಾದರೂ ನಮಗೆ ಹತ್ತಿರವಾಗುತ್ತಿರುವಾಗ ನಾವು ಎಷ್ಟು ಜಾಗವನ್ನು ಕಡಿಮೆ ಮಾಡುತ್ತೇವೆ ಎಂಬುದು ಪ್ರಾಕ್ಸಿಮಿಕ್ಸ್ ಆಗಿದೆ ಕಾಲಾನುಕ್ರಮವು ದೇಹ ಭಾಷೆಯ ಮತ್ತೊಂದು ಆಸಕ್ತಿದಾಯಕ ಅಂಶವಾಗಿದೆ ಅಮೌಖಿಕ ಸಂವಹನವು ನಮ್ಮ ಸಮಯದ ಬಳಕೆಯ ಬಗ್ಗೆ ಅಥವಾ ನಮ್ಮ ಸಮಯದ ದುರುಪಯೋಗದ ಬಗ್ಗೆಯೂ ಆಗಿದೆ ವಾಸ್ತವವಾಗಿ ನೀವು ಯಾವ ರೀತಿಯ ಕಾಲಾನುಕ್ರಮಗಳಿಗೆ ಒಳಗಾಗುತ್ತೀರಿ ಎಂದು ನಿಮಗೆ ತಿಳಿದಾಗ ಸಮಯದ ದುರುಪಯೋಗವು ನಿಮಗೆ ತಿಳಿಯುತ್ತದೆ ಕೊನೆಯದಾಗಿ ಅಮೌಖಿಕ ಸಂವಹನದ ಅಂಶದ ಬಗ್ಗೆ ಎಷ್ಟು ಕಡಿಮೆ ಹೇಳಲಾಗಿದೆಯೋ ಅದು ಪ್ಯಾರಾಲಿಂಗ್ವಿಸ್ಟಿಕ್ಸ್ಗೆ ಸಂಬಂಧಿಸಿದೆ ಪದಗಳನ್ನು ಬಳಸದೆ ಕಣ್ಣಿನ ಸೂಚನೆಗಳನ್ನು ಮತ್ತು ಮೌನವನ್ನು ನೀಡುವ ಭಾಷೆಯ ಅಂಶವು ಕೆಲವು ಸೂಕ್ತ ಉದಾಹರಣೆಗಳೊಂದಿಗೆ ಈ ಅಂಶಗಳನ್ನು ವಿವರವಾಗಿ ನೋಡೋಣ ಈಗ ಮೊದಲನೆಯದಾಗಿ ಕೈನೆಸಿಕ್ಸ್ನ ಬಗ್ಗೆ ಕೈನೆಸ್ಥೆಟಿಕ್ಸ್ ಅಥವಾ ದೇಹ ಭಾಷೆಯ ವಿಜ್ಞಾನವು ಬಹಳ ಬಹಿರಂಗವಾಗಬಹುದು ನೀವು ಏನು ಮಾಡಬೇಕು ನೀವು ಜನರನ್ನು ಅವರ ದೇಹ ಭಾಷೆಯ ದೃಷ್ಟಿಯಿಂದ ವೀಕ್ಷಿಸಲು ಪ್ರಾರಂಭಿಸಬೇಕು ಜನರ ಕ್ರಿಯೆಗಳನ್ನು ನೋಡುವುದು ಅವರು ಹೇಳುವುದನ್ನು ಕೇಳುವುದಕ್ಕಿಂತ ಸತ್ಯಕ್ಕೆ ಹೆಚ್ಚು ಹತ್ತಿರ ತರುತ್ತದೆ ಇದು ಮುಚ್ಚಿಡುವುದೂ ಆಗಿರಬಹುದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆಂತರಿಕ ಭಾವನೆಗಳ ಬಾಹ್ಯ ಅಭಿವ್ಯಕ್ತಿಗಳು ವಿಶೇಷವಾಗಿ ದೇಹವನ್ನು ಚಲಿಸುವ ರೂಪದಲ್ಲಿ ವ್ಯಕ್ತವಾಗುತ್ತವೆ ಅದು ಭಂಗಿ ಆಗಿರಬಹುದು ಗೆಸ್ಚರ್ ಆಗಿರಬಹುದು ಅದು ಒಬ್ಬರ ನಡೆದಾಡುವ ಕುಳಿತುಕೊಳ್ಳುವ ವಿಧಾನವಾಗಿರಬಹುದು ವ್ಯಕ್ತಿಯು ಇಡೀ ದೇಹವನ್ನು ಭಾಗಶಃ ಅಥವಾ ಸಂಪೂರ್ಣವಾಗಿ ಹೇಗೆ ಬಳಸುತ್ತಿದ್ದಾನೆ ಎಂಬುದು ಕೈನೆಸಿಕ್ಸ್ನ ಅಧ್ಯಯನವನ್ನು ಸೂಚಿಸುತ್ತದೆ ಭಂಗಿಗಳು ಈ ವರ್ಗದ ಅಡಿಯಲ್ಲಿ ಬರುತ್ತವೆ ಭಂಗಿಯು ನಿಂತಾಗ ಅಥವಾ ಕುಳಿತಾಗ ನಿಮ್ಮ ದೇಹವನ್ನು ಹಿಡಿದಿಟ್ಟುಕೊಳ್ಳುವ ಸ್ಥಾನವನ್ನು ಸೂಚಿಸುತ್ತದೆ ಆದರೆ ನಾನು ಹಾಕಿದ ಚಿತ್ರಗಳನ್ನು ನೋಡಿ ಯಾರಾದರೂ ಗೋಡೆಯ ಮೇಲೆ ವಾಲಲು ನೇರವಾಗಿ ನಿಲ್ಲಲು ಏಕೆ ತಲೆ ಬಾಗಿಸುತ್ತಿದ್ದಾರೆ ಯಾರಾದರೂ ಏಕೆ ಹಿಂದೆ ವಾಲುತ್ತಿದ್ದಾರೆ ಯಾರಾದರೂ ಕುತ್ತಿಗೆ ನೋವಿನಂತೆ ಏಕೆ ನಡೆಯುತ್ತಿದ್ದಾರೆ ಭಂಗಿಗಳು ಆತ್ಮವಿಶ್ವಾಸ ಸ್ಥಾನಮಾನ ಆಸಕ್ತಿಯ ಕೊರತೆ ಇತ್ಯಾದಿಗಳ ಅನಿಸಿಕೆಗಳನ್ನು ತಿಳಿಸುತ್ತವೆ ಇದು ಕೈನೆಸ್ಥೆಟಿಕ್ಸ್ನ ಭಾಗವಾಗಿದೆ ಗೆಸ್ಚರ್ ಮತ್ತೆ ಕೈನೆಸಿಕ್ಸ್ನ ಭಾಗವಾಗಿದೆ ಗೆಸ್ಚರ್ ಎಂದರೇನು ನೀವು ನಿಘಂಟನ್ನು ನೋಡಿದರೆ ಅದು ಸರಳವಾಗಿ ಹೇಳುತ್ತದೆ ಒಂದು ಅಂಗ ಅಥವಾ ದೇಹದ ಚಲನೆಯನ್ನು ಭಾವನೆಯ ಅಭಿವ್ಯಕ್ತಿಯಾಗಿ ಹೇಳುತ್ತದೆ ನೀವು ಕೈಗಳನ್ನು ಬಳಸಿಕೊಂಡು ಒಂದು ಆಲೋಚನೆ ಅಥವಾ ಭಾವನೆಯನ್ನು ವ್ಯಕ್ತಪಡಿಸಲು ಸನ್ನೆ ಮಾಡುತ್ತೀರಿ ಆದರೆ ಸನ್ನೆಗಳ ಜಟಿಲ ಭಾಗವೆಂದರೆ ಹೆಚ್ಚಿನ ಸನ್ನೆಗಳು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿವೆ ಅಂದರೆ ಅವು ಒಂದು ಸಂಸ್ಕೃತಿಯಿಂದ ಇನ್ನೊಂದಕ್ಕೆ ಬದಲಾಗುತ್ತವೆ ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಏನಾದರೂ ಒಳ್ಳೆಯದು ಅದೇ ಗೆಸ್ಚರ್ ದಕ್ಷಿಣ ಏಷ್ಯಾದ ಸಂಸ್ಕೃತಿಯಲ್ಲಿ ಒಂದೇ ಅರ್ಥವನ್ನು ಹೊಂದಿಲ್ಲದಿರಬಹುದು ಮತ್ತು ಅವರು ಯಾವ ಸಮಾಜ ಮತ್ತು ಸಂಸ್ಕೃತಿಗೆ ಸೇರಿದವರಾಗಿದ್ದಾರೆಂದು ನಿಮಗೆ ಹೇಗೆ ಗೊತ್ತು ಸನ್ನೆಗಳು ಮಾತನಾಡುವ ಭಾಷೆಯ ಜೊತೆಗಿರುತ್ತವೆ ಅಥವಾ ನಿರ್ದಿಷ್ಟ ಸಂದೇಶವನ್ನು ರವಾನಿಸುವಲ್ಲಿ ಏಕಾಂಗಿಯಾಗಿರುತ್ತವೆ ಉದಾಹರಣೆಗೆ ಒಬ್ಬ ಶಿಕ್ಷಕ ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್ ಏನನ್ನಾದರೂ ವಿವರಿಸಲು ಪ್ರಯತ್ನಿಸುತ್ತಿರುವಾಗ ನಕ್ಷೆಯನ್ನು ಬಳಸಬಹುದು ಮತ್ತು ನಕ್ಷೆಯಲ್ಲಿ ಒಂದು ಸ್ಥಳವನ್ನು ಸೂಚಿಸಬಹುದು ಆದರೆ ನಂತರ ಒಂದು ಸಂಸ್ಕೃತಿಯಿಂದ ಮತ್ತೊಂದು ಸಂಸ್ಕೃತಿಗೆ ಬದಲಾಗಬಹುದಾದ ಕೈ ಸನ್ನೆಗಳನ್ನು ಬಳಸಬಹುದು ನೀವು ಹೆಚ್ಚು ಗಮನ ಹರಿಸಬೇಕಾದ ಮುಂದಿನ ಅಂಶವೆಂದರೆ ಮುಖ ವಾಸ್ತವವಾಗಿ ಇದು ದೇಹ ಭಾಷೆಯ ವಿಷಯದಲ್ಲಿ ಅತ್ಯಂತ ಪ್ರಮುಖ ಸೂಚಕವಾಗಿದೆ ಇದು ಅಮೌಖಿಕ ಸಂವಹನದ ಅತ್ಯಂತ ಶಕ್ತಿಶಾಲಿ ಮಾರ್ಗವಾಗಿದೆ ಸಂವಹನಕ್ಕಾಗಿ ಮುಖದ ಅಭಿವ್ಯಕ್ತಿಗಳನ್ನು ಬಳಸುವಾಗ ನಾವು ಎನ್ಕೋಡಿಂಗ್ ಡಿಕೋಡಿಂಗ್ ಪ್ರಕ್ರಿಯೆಯಲ್ಲಿ ತೊಡಗುತ್ತೇವೆ ಅತ್ಯಂತ ಸರಳವಾದ ಸಂವಹನದಲ್ಲಿಯೂ ಸಹ ನಾವು ಮುಖದ ಮೇಲೆ ಗಮನ ಕೇಂದ್ರೀಕರಿಸುತ್ತೇವೆ ಮತ್ತು ವ್ಯಕ್ತಿಯು ಮುಖವನ್ನು ತೋರಿಸದಿದ್ದರೆ ಅಥವಾ ನೋಡಲು ಆಸಕ್ತಿ ಹೊಂದಿಲ್ಲದಿದ್ದರೆ ಸಂವಹನದಲ್ಲಿ ಏನೋ ತಪ್ಪಾಗಿದೆ ಎಂದು ನಮಗೆ ತಿಳಿದಿದೆ ಇದು ನಿಜವಾದ ಸಂವಹನವಲ್ಲ ಕೆಲವು ರೀತಿಯ ಅಪ್ರಾಮಾಣಿಕತೆ ಇದೆ ಮುಖವು ಸುಳಿವು ನೀಡುತ್ತದೆ ನೀವು ಯಾರನ್ನಾದರೂ ಆಕರ್ಷಿಸಿದರೆ ನೀವು ಆ ವ್ಯಕ್ತಿಯ ಮುಖವನ್ನು ಶಾಶ್ವತವಾಗಿ ನೋಡಲು ಬಯಸುತ್ತೀರಿ ನೀವು ವ್ಯಕ್ತಿಯ ಅಭಿವ್ಯಕ್ತಿಗಳನ್ನು ಇಷ್ಟಪಡುತ್ತೀರಿ ವ್ಯಕ್ತಿಯನ್ನು ಸಾರ್ವಕಾಲಿಕವಾಗಿ ನೋಡಲು ಬಯಸುತ್ತೀರಿ ಭಾವನೆಗಳ ಪ್ರದರ್ಶನ ಗುರುತು ಹಿನ್ನೆಲೆ ವಯಸ್ಸು ಹಾಸ್ಯ ಮತ್ತು ಸಬ್ಟೆಕ್ಸ್ಟ್ ಎಂದು ಕರೆಯಲ್ಪಡುವ ದೇಹದ ರಚನೆಯೂ ಸಹ ನೀವು ಮುಖಾಮುಖಿಯಾಗಿ ಸಂವಹನದಲ್ಲಿರುವಾಗ ಮರೆಮಾಡಿರುವುದನ್ನು ಮತ್ತೆ ಮುಖಾಮುಖಿಯಾಗಿ ತೋರಿಸಲಾಗುತ್ತದೆ ಈಗ ಮುಖದ ಅಭಿವ್ಯಕ್ತಿಗಳ ಬಗ್ಗೆ ಇತರ ಆಸಕ್ತಿದಾಯಕ ವಿಷಯವೆಂದರೆ ಸಾರ್ವತ್ರಿಕವಾಗಿ ಪಾಲ್ ಎಕ್ಮನ್ ವ್ಯಾಖ್ಯಾನಿಸಿದಂತೆ ಜನರು ಎಲ್ಲೆಡೆ ಸ್ವೀಕರಿಸುವ ಆರು ಮೂಲಭೂತ ಮುಖಭಾವಗಳಿವೆ ಆದರೆ ಸಂಸ್ಕೃತಿಯನ್ನು ಅವಲಂಬಿಸಿ ಜನರು ಇದಕ್ಕಿಂತ ಹೆಚ್ಚಿನ ಅಭಿವ್ಯಕ್ತಿಗಳನ್ನು ಹೊಂದಲು ಪ್ರಯತ್ನಿಸುತ್ತಾರೆ ಆದರೆ ಮೂಲಭೂತವಾದವುಗಳು ಕೋಪ ಅಸಹ್ಯ ಭಯ ಸಂತೋಷ ಅಥವಾ ದುಃಖ ಮತ್ತು ನಂತರ ಆಶ್ಚರ್ಯ ಈಗ ಹೆಚ್ಚಿನ ಸಮಯಗಳಲ್ಲಿ ಜನರು ಸಂತೋಷವಾಗಿದ್ದಾಗ ಅಥವಾ ಭಯಭೀತರಾಗಿದ್ದಾಗ ಅಥವಾ ಆಶ್ಚರ್ಯಗೊಂಡಾಗ ಅಥವಾ ದುಃಖದಲ್ಲಿದ್ದಾಗ ಒಂದೇ ರೀತಿ ಕಾಣುತ್ತಾರೆ ಅಭಿವ್ಯಕ್ತಿಗಳು ಏಕರೂಪವಾಗಿ ಒಂದೇ ರೀತಿ ಕಾಣುತ್ತವೆ ಆದರೆ ನೀವು ಕಣ್ಣುಗಳನ್ನು ನೋಡಿದಾಗ ನಾನು ತೆಗೆದ ಕೆಲವು ಯಾದೃಚ್ಛಿಕ ಚಿತ್ರಗಳನ್ನು ನೋಡಿ ಮತ್ತು ನಂತರ ನಾನು ಇಲ್ಲಿ ಹಾಕಿದ್ದೇನೆ ಅವರು ನಿಮಗೆ ಅದೇ ಕಥೆಯನ್ನು ಹೇಳುತ್ತಾವೆಯೇ ಕಣ್ಣುಗಳು ಕಣ್ಣಿನ ಚಲನೆ ಕಣ್ಣಿನ ನೋಟ ಸಂಕೋಚನದಲ್ಲಿ ಹೆಚ್ಚಾಗುವುದು ಕಡಿಮೆಯಾಗುವುದು ಇವೆಲ್ಲವೂ ನಿಮಗೆ ವ್ಯಕ್ತಿಯ ಬಗ್ಗೆ ಏನನ್ನಾದರೂ ಹೇಳಬಲ್ಲವು ವ್ಯಕ್ತಿಯು ಏನು ಯೋಚಿಸುತ್ತಿದ್ದಾನೆ ಎಂಬುದರ ಬಗ್ಗೆ ಮತ್ತು ನಿಖರವಾಗಿ ದೃಷ್ಟಿ ಮತ್ತು ಕಣ್ಣಿನ ಸಂಪರ್ಕದ ಅಧ್ಯಯನವನ್ನು ಸೂಚಿಸುವ ಆಕ್ಯುಲೋಸಿಕ್ಸ್ ಎಂಬ ಹೆಸರಿನ ವಿಜ್ಞಾನವಾಗಿದೆ ಈಗ ನೋಡು ಎಂದರೆ ಒಬ್ಬ ವ್ಯಕ್ತಿಯನ್ನು ನೋಡುವುದು ಎಂದರ್ಥ ಕಣ್ಣಿನ ಸಂಪರ್ಕ ಎಂದರೆ ಇಬ್ಬರೂ ಒಂದೇ ಸಮಯದಲ್ಲಿ ಪರಸ್ಪರ ನೋಡುವುದು ಎಂದರ್ಥ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳುವುದು ಪ್ರಾಮಾಣಿಕತೆಯನ್ನು ಸೂಚಿಸುತ್ತದೆ ಅದನ್ನು ತಪ್ಪಿಸುವುದು ಬದಲಾವಣೆಯನ್ನು ಸೂಚಿಸುತ್ತದೆ ಔಪಚಾರಿಕ ಅಥವಾ ಅನೌಪಚಾರಿಕ ಸಂಬಂಧಗಳಲ್ಲಿ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿದೆ ಮತ್ತು ನೋಡುವ ತೀವ್ರತೆಯು ಸಂಸ್ಕೃತಿಗಳಿಗೆ ಅನುಗುಣವಾಗಿ ಬದಲಾಗಬಹುದು ಉದಾಹರಣೆಗೆ ಅಮೆರಿಕನ್ನರಿಗೆ ನೇರವಾಗಿ ನೋಡಲು ಕಲಿಸಲಾಗುತ್ತದೆ ಆದರೆ ಜಪಾನೀಸ್ ಮತ್ತು ಕೊರಿಯನ್ನರು ಮತ್ತು ಹೆಚ್ಚಿನ ಭಾರತೀಯರಿಗೆ ನೇರ ಕಣ್ಣಿನ ಸಂಪರ್ಕವನ್ನು ತಪ್ಪಿಸಲು ಕಲಿಸಲಾಗುತ್ತದೆ ಕೊರಿಯನ್ನರ ವಿಷಯದಲ್ಲಿ ಅವರ ನೇರ ಕಣ್ಣಿನ ಸಂಪರ್ಕವನ್ನು ದೌರ್ಬಲ್ಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಕೆಲವು ಲೈಂಗಿಕ ಟೋನ್ಗಳನ್ನು ಸಹ ಸೂಚಿಸಬಹುದು ಆದಾಗ್ಯೂ ನಾಚಿಕೆ ಸ್ವಭಾವದ ಜನರು ಅಂಜುಬುರುಕ ಜನರು ದೂರ ನೋಡದೆ ಕೆಲವೇ ಸೆಕೆಂಡುಗಳಿಗಿಂತ ಹೆಚ್ಚು ಕಾಲ ಕಣ್ಣಿನ ಸಂಪರ್ಕವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಅವರು ನಿಮ್ಮಿಂದ ದೂರ ನೋಡಲು ಬಯಸುತ್ತಾರೆ ಏಕೆಂದರೆ ಅವರು ಸ್ವಭಾವತಃ ನಾಚಿಕೆಪಡುತ್ತಾರೆ ಅವರು ತುಂಬಾ ಅಂಜುಬುರುಕರು ಇಲ್ಲಿ ನೀವು ವ್ಯಕ್ತಿಯು ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳುತ್ತಿಲ್ಲ ಎಂದು ನಿರ್ಧರಿಸುವ ಮೂಲಕ ತೀರ್ಮಾನಕ್ಕೆ ಬರಬಾರದು ಈ ವ್ಯಕ್ತಿಯು ವಾಸ್ತವವಾಗಿ ನನ್ನನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತಿದ್ದಾನೆ ಅವನು ಅಥವಾ ಅವಳು ಸುಳ್ಳು ಹೇಳುತ್ತಿದ್ದಾರೆ ಅಥವಾ ನಿಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅರ್ಥವಲ್ಲ ಆದರೆ ಅವರು ಮಾತನಾಡುತ್ತಿರುವ ವ್ಯಕ್ತಿಯ ಉಪಸ್ಥಿತಿಯಿಂದ ಭಯಭೀತರಾಗಿದ್ದಾರೆ ನೀವು ಈ ಅಂಶಕ್ಕೆ ಆಕಸ್ಮಿಕತೆಯನ್ನು ಸಹ ನೀಡಬೇಕು ಈಗ ಕಣ್ಣಿನ ಸಂಪರ್ಕಕ್ಕೆ ಸಂಬಂಧಿಸಿದಂತೆ ಕೆಲವು ಜಟಿಲ ಸಮಸ್ಯೆಗಳಿವೆ ನಾವು ಈ ಸ್ವಯಂಪ್ರೇರಿತ ಆಯಾಮಗಳನ್ನು ಮತ್ತು ಅನೈಚ್ಛಿಕ ಆಯಾಮಗಳನ್ನು ಹೊಂದಿದ್ದೇವೆ ಸ್ವಯಂಪ್ರೇರಿತ ಆಯಾಮಗಳು ಸಮಸ್ಯೆಗಳನ್ನು ಸೃಷ್ಟಿಸುವುದಿಲ್ಲ ಆದರೆ ಅನೈಚ್ಛಿಕ ಆಯಾಮಗಳ ಬಗ್ಗೆ ಜಾಗರೂಕರಾಗಿರಬೇಕು ಸ್ವಯಂಪ್ರೇರಿತ ಆಯಾಮವೇನು ಇದು ಸ್ನೇಹಪರತೆಯನ್ನು ಸೂಚಿಸುತ್ತದೆ ನೀವು ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಂಡಾಗ ಜನರಿಗೆ ಗೌರವವನ್ನು ತೋರಿಸಬಹುದು ಜನರಿಗೆ ಸಾಂತ್ವನ ನೀಡುತ್ತದೆ ಆದರೆ ಶಕ್ತಿಶಾಲಿ ಜನರು ನಿಮ್ಮನ್ನು ದಿಟ್ಟಿಸಿ ನೋಡುವುದರ ಮೂಲಕ ಪ್ರಾಬಲ್ಯವನ್ನು ತೋರಿಸಬಹುದು ಮತ್ತು ನಂತರ ನೀವು ಕೀಳು ಎಂದು ಭಾವಿಸುವಂತೆ ಮಾಡುತ್ತಾರೆ ಇವೆಲ್ಲವೂ ಸ್ವಯಂಪ್ರೇರಿತ ಆಯಾಮಗಳಾಗಿವೆ ಜನರು ಅದರ ಬಗ್ಗೆ ಯೋಚಿಸುತ್ತಾರೆ ಮತ್ತು ನಂತರ ಅದನ್ನು ತಮ್ಮ ಕಣ್ಣುಗಳ ಮೂಲಕ ವ್ಯಕ್ತಪಡಿಸುತ್ತಾರೆ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳುವ ಅವಧಿ ಆವರ್ತನ ಎಷ್ಟು ಬಾರಿ ಭೇಟಿಯಾಗುವುದು ಅಥವಾ ಭೇಟಿಯಾಗದಿರುವುದು ಇವೆಲ್ಲವೂ ಏನನ್ನಾದರೂ ಅರ್ಥೈಸಬಲ್ಲವು ಸರಳ ಉದಾಹರಣೆಯೆಂದರೆ ಹುಡುಗ ಮತ್ತು ಹುಡುಗಿ ಇಬ್ಬರೂ ಒಂದೇ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಾರೆ ಆರಂಭದಲ್ಲಿ ಅವರು ಒಬ್ಬರನ್ನೊಬ್ಬರು ನೋಡಿಲ್ಲ ಇದ್ದಕ್ಕಿದ್ದಂತೆ ಹುಡುಗನು ತಿರುಗಿ ಹುಡುಗಿಯನ್ನು ನೋಡುತ್ತಾನೆ ಅವನು ಎರಡನೇ ಬಾರಿ ಅವಳನ್ನು ನೋಡುತ್ತಾನೆ ಆದರೆ ನಂತರ ಮೂರನೇ ಬಾರಿ ಅವಳು ಗಮನಿಸುತ್ತಾಳೆ ಈಗ ಆವರ್ತನ ಅವರು ಎಷ್ಟು ಬಾರಿ ಒಬ್ಬರನ್ನೊಬ್ಬರು ನೋಡುತ್ತಿದ್ದಾರೆ ಅವರು ಒಬ್ಬರನ್ನೊಬ್ಬರು ನೋಡುತ್ತಿದ್ದಾರೆ ಮುಂದಿನ ಬಾರಿ ಅವನು ಅವಳನ್ನು ನೋಡಿದಾಗ ಸಮಯ ಹೆಚ್ಚಾಯಿತು ಮತ್ತು ನಂತರ ಅವಳು ಅವನನ್ನು ನೋಡಿದಾಗ ಮತ್ತೆ ಅವಳು ಅವನನ್ನು ನೋಡಿದಳು ಇನ್ನೂ ಸ್ವಲ್ಪ ಸಮಯದವರೆಗೆ ಅವನನ್ನು ನೋಡಿದಳು ಈಗ ಇದು ನಿಸ್ಸಂಶಯವಾಗಿ ಆಸಕ್ತಿಯನ್ನು ತೋರಿಸುತ್ತದೆ ಮತ್ತು ಇದನ್ನು ಮಾಡದಿರುವುದು ನಿರಾಸಕ್ತಿಯನ್ನು ತೋರಿಸುತ್ತದೆ ಮತ್ತೆ ಸ್ವಯಂಪ್ರೇರಿತ ಆಯಾಮಗಳೊಂದಿಗೆ ಮುಂದುವರಿಯಲು ನೀವು ಇಷ್ಟಪಡುವ ವ್ಯಕ್ತಿಗಳ ವಿಷಯದಲ್ಲಿ ನೀವು ಅವಧಿ ಮತ್ತು ಆವರ್ತನವನ್ನು ಹೆಚ್ಚಿಸಲು ಬಯಸುತ್ತೀರಿ ಆದರೆ ನಾವು ಅಪರಿಚಿತರೊಂದಿಗೆ ಕಣ್ಣಿನ ಸಂಪರ್ಕವನ್ನು ತಪ್ಪಿಸುತ್ತೇವೆ ಲಿಫ್ಟ್ನಲ್ಲಿರುವಂತೆ ದೈಹಿಕವಾಗಿ ಹತ್ತಿರದ ಪರಿಸ್ಥಿತಿಗಳಲ್ಲಿಯೂ ಸಹ ನಾವು ಏನು ಮಾಡುತ್ತೇವೆಂದರೆ ನಾವು ನಿಲ್ಲುತ್ತೇವೆ ಮತ್ತು ನಾವು ಮೇಲಕ್ಕೆ ನೋಡಲು ಪ್ರಯತ್ನಿಸುತ್ತೇವೆ ಅಥವಾ ನಾವು ಬದಿಯಲ್ಲಿ ನೋಡುತ್ತೇವೆ ಆದರೆ ಪರಿಚಿತ ವ್ಯಕ್ತಿಯೊಂದಿಗೆ ನೀವು ಹಾಗೆ ಮಾಡಿದರೆ ಆ ವ್ಯಕ್ತಿಯೊಂದಿಗೆ ಮಾತನಾಡಲು ನಮಗೆ ಆಸಕ್ತಿಯ ಕೊರತೆಯಿದೆ ಎಂಬುದನ್ನು ಇದು ತೋರಿಸುತ್ತದೆ ಮಕ್ಕಳು ಕಣ್ಣಿನ ಸಂಪರ್ಕದ ಬಗ್ಗೆ ಬಹಳ ಸಂವೇದನಾಶೀಲರಾಗಿರುತ್ತಾರೆ ಮತ್ತು ಅವರು ತಮ್ಮ ತಾಯಿಯ ಕಣ್ಣಿನ ಸಂಪರ್ಕಕ್ಕೆ ಸಂಬಂಧಿಸಿದಂತೆ ಸ್ವಾಮ್ಯಸೂಚಕವಾಗಿರುತ್ತಾರೆ ತಾಯಿ ಮಗುವನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡಾಗ ಮತ್ತು ತಾಯಿ ಟಿವಿ ನೋಡುತ್ತಾಳೆ ಅಥವಾ ಇನ್ನೊಂದು ಬದಿಯಲ್ಲಿ ಯಾರನ್ನಾದರೂ ನೋಡುತ್ತಾಳೆ ಎಂದು ಭಾವಿಸಿದಾಗ ಮಗು ಏನು ಮಾಡುತ್ತದೆ ಎಂದರೆ ಅದು ತನ್ನ ಮುಖವನ್ನು ತಿರುಗಿಸಲು ಪ್ರಯತ್ನಿಸುತ್ತದೆ ಮತ್ತು ಮಗುವನ್ನು ನೋಡುವಂತೆ ಮಾಡಲು ಪ್ರಯತ್ನಿಸುತ್ತದೆ ಮಕ್ಕಳು ತುಂಬಾ ಸಂವೇದನಾಶೀಲರಾಗಿದ್ದಾರೆ ಮತ್ತು ಸುದ್ದಿ ಓದುವ ವಿಷಯದಲ್ಲೂ ಸಹ ಕಣ್ಣುಗಳ ಭೇಟಿಯಿಲ್ಲದೆ ಕೇಳುವುದು ತುಂಬಾ ಆಸಕ್ತಿರಹಿತವಾಗಿರುತ್ತದೆ ಈ ಸುದ್ದಿ ಓದುಗರು ಸಹ ಓದುತ್ತಿದ್ದಾಗ ವಾಸ್ತವವಾಗಿ ಅವರು ಕ್ಯಾಮೆರಾದಲ್ಲಿ ನೋಡಲು ಪ್ರಯತ್ನಿಸುವ ಮೂಲಕ ನಿಮ್ಮೊಂದಿಗೆ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಇಡೀ ಸುದ್ದಿ ಓದುವಿಕೆಯನ್ನು ಆಸಕ್ತಿದಾಯಕವಾಗಿಸಲು ಪ್ರಯತ್ನಿಸುತ್ತಿದ್ದಾರೆ ಸಾರ್ವಜನಿಕ ಭಾಷಣ ಮತ್ತು ನಮ್ಮ ಪ್ರಸ್ತುತಿ ಕೌಶಲ್ಯಗಳಿಗೆ ಹೋದಾಗ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳುವ ಬಗ್ಗೆ ನಾನು ಹೆಚ್ಚು ಮಾತನಾಡುತ್ತೇನೆ ಈಗ ಅನೈಚ್ಛಿಕ ಆಯಾಮಗಳನ್ನು ನೋಡಿದಾಗ ನಾವು ಪುಪಿಲ್ಸ್ ಹಿಗ್ಗುವಿಕೆ ಮತ್ತು ಸಂಕೋಚನವನ್ನು ಹೊಂದಿದ್ದೇವೆ ಈಗ ಹಿಗ್ಗುವಿಕೆಯು ಸಂಭವಿಸುತ್ತದೆ ಅಂದರೆ ಚಿತ್ರಗಳಲ್ಲಿ ಕಣ್ಣುಗಳು ಉಬ್ಬಿಕೊಳ್ಳುತ್ತವೆ ಈ ಕಣ್ಣುಗುಡ್ಡೆಗಳು ಅವು ಹೊರಬಂದಂತೆ ಅವು ಆಸಕ್ತಿಯ ವಸ್ತುಗಳನ್ನು ನೋಡಿದಾಗ ವಿಸ್ತರಿಸುತ್ತವೆ ಮತ್ತು ಆಸಕ್ತಿಯನ್ನು ಕಳೆದುಕೊಂಡಾಗ ಅಥವಾ ಬೇಸರಗೊಂಡಾಗ ಅವು ಗಾತ್ರದಲ್ಲಿ ಚಿಕ್ಕದಾಗುತ್ತವೆ ಬೇಸರವು ನಿಧಾನವಾಗಿ ಅವರಿಗೆ ನಿದ್ರೆಯನ್ನುಂಟುಮಾಡುತ್ತದೆ ಅವರು ನಿದ್ರೆ ಬಂದಾಗ ಇದನ್ನು ಮಾಡುತ್ತಾರೆ ಬುದ್ಧಿವಂತ ಜನರು ವಿಶೇಷವಾಗಿ ಕುಶಲ ಮಾರಾಟಗಾರರು ಗ್ರಾಹಕರ ಆದ್ಯತೆಗಳನ್ನು ಅಳೆಯಲು ಇದನ್ನು ಬಳಸುತ್ತಾರೆ ಮಹಿಳೆಯರು ಅವರು ಸೀರೆಗಳನ್ನು ಖರೀದಿಸಲು ಬಯಸುತ್ತಾರೆ ಅದನ್ನು ಪ್ರದರ್ಶಿಸುತ್ತಾರೆ ಮತ್ತು ಅವರು ಕಣ್ಣುಗಳನ್ನು ನೋಡುತ್ತಲೇ ಇರುತ್ತಾರೆ ಅವರು ಸಂಕೋಚನದಲ್ಲಿರಲಿ ಅಥವಾ ಹಿಗ್ಗುವ ಸ್ಥಿತಿಯಲ್ಲಿರಲಿ ಕಣ್ಣುಗಳು ದೊಡ್ಡ ಗಾತ್ರದಲ್ಲಿ ಬೆಳೆದರೆ ಆ ಮಹಿಳೆಗೆ ಆಸಕ್ತಿ ಇದೆ ಎಂದು ಅವರಿಗೆ ತಿಳಿದಿದೆ ಇದು ತುಂಬಾ ದುಬಾರಿಯಾಗಿದೆ ಎಂದು ಅವರು ಹೇಳುತ್ತಾರೆ ಕೇವಲ ಒಂದು ತುಣುಕು ಇದೆ ನಾನು ಇದಕ್ಕೆ ಯಾವುದೇ ರಿಯಾಯಿತಿ ನೀಡಲು ಸಾಧ್ಯವಿಲ್ಲ ಅದೇ ಸಮಯದಲ್ಲಿ ಅವರು ಮತ್ತೊಂದು ಸೀರೆಯನ್ನು ನೋಡಿದಾಗ ಮಹಿಳೆಯ ಒಪ್ಪಂದದ ಚಲನೆಯನ್ನು ನೋಡುತ್ತಾರೆ ಅವರು ಇದನ್ನು ಹೇಳುತ್ತಾರೆ ನಾನು ನಿಮಗೆ ಸಾಧ್ಯವಾದಷ್ಟು ರಿಯಾಯಿತಿಯನ್ನು ನೀಡಬಲ್ಲೆ ನೀವು ಬಯಸಿದರೆ ನಾನು ಇದನ್ನು ನೀಡಬಹುದು ಆದರೆ ಅವರು ಇದನ್ನು ಯಾವುದೇ ವೆಚ್ಚದಲ್ಲಿ ಖರೀದಿಸಲು ಆಸಕ್ತಿ ಹೊಂದಿದ್ದಾರೆಂದು ಅವರಿಗೆ ತಿಳಿದಿದೆ ಸ್ಪರ್ಶ ಎಂಬ ಹ್ಯಾಪ್ಟಿಕ್ಸ್ ಅನ್ನು ನೋಡೋಣ ಇದು ವಾಸ್ತವವಾಗಿ ಸಂವಹನ ಮಾಡುವಾಗ ದೈಹಿಕ ಸಂಪರ್ಕದ ಬಳಕೆಯಾಗಿದೆ ಈಗ ಸ್ಪರ್ಶವು ನಿಸ್ಸಂಶಯವಾಗಿ ನವಜಾತ ಶಿಶುವು ಪ್ರೀತಿಯಿಂದ ಒಡ್ಡಿಕೊಳ್ಳುವ ಮೊದಲ ಅಮೌಖಿಕ ಚಿಹ್ನೆಗಳಲ್ಲಿ ಒಂದಾಗಿದೆ ಮತ್ತು ಪ್ರಮುಖ ಸಾಧನವಾಗಿ ಮುಂದುವರಿಯುತ್ತದೆ ವಾಸ್ತವವಾಗಿ ಇದು ತಾಯಿಯನ್ನು ಸ್ಪರ್ಶಿಸುವ ಮೂಲಕ ಮತ್ತು ನಂತರ ಎಲ್ಲವನ್ನೂ ನಮ್ಮ ಬಾಯಿಯಲ್ಲಿ ಹಾಕುವ ಮೂಲಕ ವಿಷಯಗಳನ್ನು ಕಲಿಯುತ್ತೇವೆ ಎಂಬ ಭಾವನೆ ಆದರೆ ಸ್ಪರ್ಶದ ಅರ್ಥಗಳು ವಾಸ್ತವವಾಗಿ ಸಂಸ್ಕೃತಿಯಿಂದ ಹೇರಲ್ಪಟ್ಟಿವೆ ನೀವು ಬೆಳೆದು ದೊಡ್ಡವರಾದಾಗ ನಿಮಗೆ ಇದು ಅರಿವಾಗುತ್ತದೆ ಒಂದು ಸರಳ ಉದಾಹರಣೆಯನ್ನು ತೆಗೆದುಕೊಳ್ಳಿ ಲ್ಯಾಟಿನ್ ಅಮೆರಿಕಾದ ದೇಶಗಳಲ್ಲಿ ಮನೆಯ ಮಹಿಳೆಯನ್ನು ಭೇಟಿ ಮಾಡುವ ಪುರುಷ ಅತಿಥಿಯು ಅಪ್ಪಿಕೊಳ್ಳುತ್ತಾನೆ ಯುರೋಪಿಯನ್ ದೇಶಗಳಲ್ಲಿ ಕೈ ಕುಲುಕುತ್ತಾನೆ ಅಥವಾ ಅವಳ ಕೈಯನ್ನು ನಿಧಾನವಾಗಿ ಚುಂಬಿಸುತ್ತಾನೆ ಭಾರತದಲ್ಲಿ ನಾವು ನಮಸ್ತೇ ಎಂದು ಹೇಳುತ್ತೇವೆ ಅರೇಬಿಯನ್ ದೇಶಗಳಲ್ಲಿ ಅವರಿಗೆ ಮಹಿಳೆಯನ್ನು ನೋಡಲು ಸಹ ಅನುಮತಿಸಲಾಗುವುದಿಲ್ಲ ಭಾರತದಲ್ಲಿ ಪುರುಷರು ಕೈ ಹಿಡಿದು ನಡೆಯುವುದು ಸ್ನೇಹವನ್ನು ತೋರಿಸುತ್ತದೆ ಒಂದೇ ತಟ್ಟೆಯಲ್ಲಿ ತಿನ್ನಬಹುದು ಆದರೆ ಯುರೋಪ್ ಅಥವಾ ಅಮೆರಿಕದಲ್ಲಿ ಅವರು ಸಲಿಂಗಕಾಮಿಗಳು ಎಂದು ಸೂಚಿಸಬಹುದು ಭಾರತದಲ್ಲಿ ಮತ್ತೆ ಹಿರಿಯರ ಪಾದಗಳನ್ನು ಸ್ಪರ್ಶಿಸುವುದರಿಂದ ಗೌರವವನ್ನು ತೋರಿಸುವುದು ಸಾಮಾನ್ಯ ಸಂಗತಿಯೆಂದು ಸೂಚಿಸಲಾಗುತ್ತದೆ ಉದಾಹರಣೆಗೆ ಅಮೆರಿಕಾದಲ್ಲಿ ಇದು ಗುಲಾಮರಂತೆ ಕಾಣಿಸಬಹುದು ಮತ್ತು ಇದು ಅಮೆರಿಕನ್ನರೊಬ್ಬರಿಗೆ ಮುಜುಗರವನ್ನುಂಟು ಮಾಡಬಹುದು ವಿಶಿಷ್ಟವಾದದ್ದು ಭಾರತೀಯ ಸಂಸ್ಕೃತಿಯ ಬಗ್ಗೆ ತಿಳಿದಿರಲಿಲ್ಲ ಆ ವ್ಯಕ್ತಿಯು ನಿಮ್ಮ ಬಾಸ್ ಆಗಿದ್ದರೆ ನೀವು ಮೊದಲ ದಿನವೇ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ ಸ್ಪರ್ಶಿಸಲು ಬಯಸಿದರೆ ಬಾಸ್ನ ಪ್ರತಿಕ್ರಿಯೆಯು ಹಿಂತಿರುಗುವುದು ಮತ್ತು ನೀವು ಏನು ಮಾಡುತ್ತಿದ್ದೀರಿ ಎಂದು ನೀವು ಯೋಚಿಸುತ್ತೀರಿ ಅದು ಆ ವ್ಯಕ್ತಿಗೆ ಅಸಹ್ಯಕರವಾಗಿದೆ ಇದು ಅಮೌಖಿಕ ನಡವಳಿಕೆಗೆ ಸಂಬಂಧಿಸಿದಂತೆ ಈ ಸಾಂಸ್ಕೃತಿಕ ಸಮಸ್ಯೆಗಳನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯವಾಗಿದೆ ತಾಯಿ ಕೇವಲ ತಟ್ಟುವುದನ್ನು ಅಥವಾ ಸ್ಪರ್ಶಿಸುವುದನ್ನು ಮತ್ತು ನಂತರ ಮಗುವಿಗೆ ಉಷ್ಣತೆಯನ್ನು ನೀಡುವುದನ್ನು ನೀವು ನೋಡಿಲ್ಲವೇ ಸ್ಪರ್ಶವನ್ನು ವಯಸ್ಕರಿಗೆ ಸಾಂತ್ವನ ನೀಡಲು ಸಹ ಬಳಸಲಾಗುತ್ತದೆ ಸ್ಪರ್ಶಕ್ಕೆ ಆ ಶಕ್ತಿ ಇದೆ ಅದನ್ನು ವೃತ್ತಿಪರವಾಗಿಯೂ ಬಳಸಬೇಕು ವಿಶೇಷವಾಗಿ ಹಸ್ತಲಾಘವಕ್ಕೆ ಸಂಬಂಧಿಸಿದಂತೆ ಹಸ್ತಲಾಘವದಿಂದ ನೀವು ಯಾವ ರೀತಿಯ ಅರ್ಥವನ್ನು ಸೂಚಿಸಲು ಬಯಸುತ್ತೀರಿ ಎಂಬುದನ್ನು ನೀವು ಅರಿತುಕೊಳ್ಳುತ್ತೀರಿ ಮತ್ತು ಅದು ಸಂಸ್ಕೃತಿಯ ದೃಷ್ಟಿಯಿಂದ ಸ್ವಲ್ಪ ಭಿನ್ನವಾಗಿದೆ ಪ್ರಾಬಲ್ಯ ನೀವು ನಿಮ್ಮ ಶಕ್ತಿಯನ್ನು ತೋರಿಸಲು ಪ್ರಯತ್ನಿಸುತ್ತಿದ್ದೀರಿ ಅನಗತ್ಯ ಆಕ್ರಮಣಶೀಲತೆಯನ್ನು ತಪ್ಪಿಸುವುದು ಉತ್ತಮ ಆದರೆ ವೃತ್ತಿಪರ ಸಂವಹನದ ವಿಷಯದಲ್ಲಿ ನೀವು ಎರಡು ತೀವ್ರವಾದ ಪ್ರಕಾರಗಳನ್ನು ತಪ್ಪಿಸಬೇಕು ಅದು ಸತ್ತ ಮೀನು ಆಗಿರಬಾರದು ಅಥವಾ ಬೆರಳುಗಳನ್ನು ರುಬ್ಬುವಂಥದ್ದೂ ಆಗಿರಬಾರದು ಡೆಡ್ ಫಿಶ್ ಹ್ಯಾಂಡ್ಶೇಕ್ ಎಂದರೆ ಯಾರಾದರೂ ತುಂಬಾ ನರ್ವಸ್ ಆಗಿರುವಾಗ ಕೈ ತುಂಬಾ ತಣ್ಣಗಾಗುತ್ತದೆ ಇನ್ನೊಬ್ಬ ವ್ಯಕ್ತಿಯು ಕೈ ನೀಡುತ್ತಾರೆ ಆದರೆ ಈ ವ್ಯಕ್ತಿಯು ದೊಡ್ಡ ಸೆಲೆಬ್ರಿಟಿ ಅಥವಾ ಏನನ್ನಾದರೂ ಹೇಳೋಣ ಮತ್ತು ಇನ್ನೊಬ್ಬ ವ್ಯಕ್ತಿಯು ಕೈ ನೀಡಲು ಸಹ ಹೆದರುತ್ತಾನೆ ವ್ಯಕ್ತಿಯು ಅದನ್ನು ಕೊಡುತ್ತಾನೆ ಮತ್ತು ನಂತರ ಅದು ಸತ್ತ ಮೀನಿನಂತೆ ನೀವು ಅದನ್ನು ಹಿಡಿದಿಡಲು ಸಾಧ್ಯವಿಲ್ಲ ಅದು ತ್ವರಿತವಾಗಿ ತಂಪಾಗಿ ಒದ್ದೆಯಾದ ಜಾರುವ ನರಗಳ ಮೂಲಕ ಹೊರಬರುತ್ತಿದೆ ಆದರೆ ಇನ್ನೊಂದು ತೀವ್ರತೆ ಎಂದರೆ ಈ ಬೆರಳು ರುಬ್ಬುವಿಕೆ ನೀವು ತುಂಬಾ ಬಲಶಾಲಿ ಎಂದು ತೋರಿಸುವ ಇನ್ನೊಬ್ಬ ವ್ಯಕ್ತಿಯನ್ನು ಅಸ್ವಸ್ಥಗೊಳಿಸುತ್ತದೆ ದೃಢವಾದ ಹಸ್ತಲಾಘವವಾಗಿರಬೇಕು ಸಂಬಂಧದಲ್ಲಿ ಆಸಕ್ತಿ ಹೊಂದಿದ್ದೀರಿ ಎಂದು ಸೂಚಿಸುತ್ತದೆ ಪ್ರಾಕ್ಸಿಮಿಕ್ಸ್ ಎಂದರೆ ಬಾಹ್ಯಾಕಾಶದ ಬಳಕೆ ಅಂತರ ಮತ್ತು ಸಾಮೀಪ್ಯವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ನಾವು ಜಾಗವನ್ನು ಹೇಗೆ ಬಳಸುತ್ತೇವೆ ದೂರವು ಅಮೌಖಿಕ ಸಂದೇಶವನ್ನು ರವಾನಿಸುತ್ತದೆ ಉದಾಹರಣೆಗೆ ನಾವು ಸಂವಹನ ಮಾಡಲು ಜಾಗವನ್ನು ಬಳಸುವ ರೀತಿಯಲ್ಲಿ ಶ್ರೀಮಂತ ವ್ಯಕ್ತಿಯು ಹೆಚ್ಚು ಮುಖ್ಯವಾದ ಮತ್ತು ಆ ವ್ಯಕ್ತಿಯು ಹೆಚ್ಚು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತಾನೆ ಉದಾಹರಣೆಗಳನ್ನು ತೆಗೆದುಕೊಳ್ಳಿ ರೈಲು ವಿಮಾನ ಹೆಚ್ಚು ಹಣ ಪಾವತಿಸುವ ವ್ಯಕ್ತಿಯು ಗರಿಷ್ಠ ಜಾಗವನ್ನು ಪಡೆಯುತ್ತಾನೆ ಎಕಾನಮಿ ಕ್ಲಾಸ್ ನಲ್ಲಿ ನಿಮ್ಮ ಕಾಲುಗಳನ್ನು ಇಡುವುದು ಸಹ ರೈಲಿನಂತೆಯೇ ತುಂಬಾ ಕಷ್ಟಕರವಾಗಿದೆ ಮೊದಲ ಹಂತದಲ್ಲಿ ನೀವು ಹೆಚ್ಚು ಜಾಗವನ್ನು ಪಡೆಯುತ್ತೀರಿ ಕಾಯ್ದಿರಿಸದ ಇಕ್ಕಟ್ಟಾದ ಸ್ಥಳಗಳಿಗೆ ಹೋಲಿಸಿದರೆ ಹೆಚ್ಚು ಆರಾಮವನ್ನು ಪಡೆಯುತ್ತೀರಿ ಕೊಳೆಗೇರಿ ಪ್ರದೇಶಗಳಲ್ಲಿನ ಮನೆಗಳು ದೊಡ್ಡ ವಸತಿ ಪ್ರದೇಶಗಳಲ್ಲಿ ಫ್ಲಾಟ್ಗಳು ಮತ್ತು ಯಾರಾದರೂ ಒಂದು ದ್ವೀಪವನ್ನು ಹೊಂದಿದ್ದಾರೆ ಮತ್ತು ದ್ವೀಪದಲ್ಲಿ ಬಹಳ ದೊಡ್ಡ ಬಂಗಲೆ ಹೊಂದಿದ್ದಾರೆ ಅದು ಹಣ ಅಧಿಕಾರದ ಮೇಲೆ ಅವಲಂಬಿತವಾಗಿರುತ್ತದೆ ವ್ಯಕ್ತಿಯು ಎಷ್ಟು ಹೆಚ್ಚು ಜಾಗವನ್ನು ಆಕ್ರಮಿಸಿಕೊಳ್ಳಬಹುದು ಎಂಬುದನ್ನು ತೋರಿಸಲು ಬಯಸುತ್ತಾನೆ ಆದರೆ ಗೌರವವನ್ನು ಪಡೆಯುವ ದೃಷ್ಟಿಯಿಂದ ಪರಿಚಿತತೆಯು ಅವಮಾನವನ್ನು ಹುಟ್ಟುಹಾಕುತ್ತದೆ ಎಂಬ ಗಾದೆಯ ನಿಯಮವು ಇಲ್ಲಿ ಅನ್ವಯಿಸುತ್ತದೆ ಅಂದರೆ ನೀವು ವೃತ್ತಿಪರರಾಗಿದ್ದರೆ ಮತ್ತು ನೀವು ಸಹೋದ್ಯೋಗಿಗಳು ಅಧೀನ ಅಧಿಕಾರಿಗಳೊಂದಿಗೆ ಕೆಲಸ ಮಾಡಲು ಬಯಸಿದರೆ ನೀವು ನಿರ್ವಹಿಸುವ ಅಂತರ ನಿಮಗೆ ಒಂದು ರೀತಿಯ ಗೌರವವನ್ನು ನೀಡುತ್ತದೆ ನೀವು ಅದನ್ನು ಕಡಿಮೆ ಮಾಡಲು ಎಷ್ಟು ಹೆಚ್ಚು ಪ್ರಯತ್ನಿಸುತ್ತೀರೋ ಅಷ್ಟು ನೀವು ನಿಕಟರಾಗುತ್ತೀರಿ ಅದು ಅನೌಪಚಾರಿಕವಾಗಬಹುದು ಆದರೆ ನೀವು ಆ ಔಪಚಾರಿಕ ಗೌರವವನ್ನು ಕಾಪಾಡಿಕೊಳ್ಳಲು ಬಯಸಿದರೆ ನೀವು ಈ ಪರಿಚಿತತೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುವುದು ಮುಖ್ಯವಾಗಿದೆ ಈಗ ಪ್ರಾಮುಖ್ಯತೆಯ ದೃಷ್ಟಿಯಿಂದ ಜಾಗದ ವ್ಯಾಪ್ತಿ ಔಪಚಾರಿಕತೆಯ ಮಟ್ಟವನ್ನು ಸೂಚಿಸುತ್ತದೆ ಉದಾಹರಣೆಗೆ ಗಂಡ ಮತ್ತು ಹೆಂಡತಿ ಎಂದು ಹೇಳೋಣ ಗಂಡ ಯಾವಾಗಲೂ ಕಾರನ್ನು ಓಡಿಸುತ್ತಾರೆ ಮತ್ತು ಹೆಂಡತಿ ಎಡ ಸೀಟಿನಲ್ಲಿ ಮುಂಭಾಗದಲ್ಲಿ ಕುಳಿತುಕೊಳ್ಳುತ್ತಾರೆ ಆದರೆ ಇದ್ದಕ್ಕಿದ್ದಂತೆ ಹೆಂಡತಿ ಒಂದು ನಿರ್ದಿಷ್ಟ ದಿನದಂದು ಹಿಂದೆ ಕುಳಿತುಕೊಳ್ಳುತ್ತಾಳೆ ಇದು ಈ ಇಬ್ಬರ ನಡುವೆ ಒಂದು ರೀತಿಯ ಸಂವಹನ ಅಂತರವಿದೆ ಎಂಬುದನ್ನು ಸೂಚಿಸುತ್ತದೆ ಆದರೆ ನೀವು ತೀರ್ಮಾನಕ್ಕೆ ಬರಬಾರದು ಆಕೆಯ ಆರೋಗ್ಯ ಸ್ಥಿತಿಯ ಆಧಾರದ ಮೇಲೆ ವೈದ್ಯರು ಆಕೆಗೆ ಮುಂಭಾಗದಲ್ಲಿ ಕುಳಿತುಕೊಳ್ಳದಂತೆ ಸಲಹೆ ನೀಡಿದ್ದಾರೆ ಏಕೆಂದರೆ ಆಕೆ ಆಗಾಗ್ಗೆ ವಾಂತಿ ಮಾಡುತ್ತಿದ್ದಾಳೆ ವೈದ್ಯರು ಆಕೆಗೆ ಹಿಂಭಾಗದಲ್ಲಿ ಕುಳಿತುಕೊಳ್ಳಲು ಹೇಳಿದರು ಆದರೆ ಈ ದೈಹಿಕ ಆರೋಗ್ಯ ಪರಿಸ್ಥಿತಿಗಳನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಆಕೆ ಹಿಂದೆ ಕುಳಿತಿದ್ದರೆ ಅವರು ಆ ಬೆಳಿಗ್ಗೆ ಜಗಳವಾಡಿದರು ಎಂದು ಸೂಚಿಸಬಹುದು ಅಂತೆಯೇ ದೊಡ್ಡ ನಾಯಕ ದೊಡ್ಡ ಪ್ರದೇಶವನ್ನು ಮುಚ್ಚಲಾಗುತ್ತದೆ ಮುಖ್ಯಮಂತ್ರಿ ಅಥವಾ ಪ್ರಧಾನಿ ಭೇಟಿ ನೀಡುತ್ತಾರೆಯೇ ಎಂದು ನೀವು ನೋಡಬಹುದು ಸಾಮಾನ್ಯ ಜನರು ಮತ್ತು ವಿಐಪಿ ನಡುವೆ ಹೆಚ್ಚಿನ ಸ್ಥಳಾವಕಾಶವಿರುತ್ತದೆ ಅವರು ಹತ್ತಿರ ಬಂದು ಕೈಕುಲುಕಿದಾಗ ಹೆಚ್ಚಿನ ಗೌರವ ನೀವು ಹೋಗಿ ಅಂತರವನ್ನು ಮುಚ್ಚಲು ಸಾಧ್ಯವಿಲ್ಲ ಆದರೆ ನಂತರ ಅವರು ಬರಬಹುದು ಮತ್ತು ನಂತರ ಅವರು ನಿಮ್ಮೊಂದಿಗೆ ತುಂಬಾ ನಿಕಟವಾಗಿದ್ದಾರೆ ಎಂದು ತೋರಿಸಲು ಬಯಸಿದರೆ ಬಂದು ನಿಮ್ಮೊಂದಿಗೆ ಕೈಕುಲುಕಬಹುದು ಅಂತೆಯೇ ಉದ್ಯಾನವನದ ಬೆಂಚ್ನಲ್ಲಿ ಸಾಮಾನ್ಯವಾಗಿ ನಾವು ಅಪರಿಚಿತರಿಗೆ ಜಾಗವನ್ನು ಬಿಡಲು ಪ್ರಯತ್ನಿಸುತ್ತೇವೆ ನಾವು ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಬೆಂಚ್ಗಳಲ್ಲಿ ಕುಳಿತಾಗ ಸಹ ಇದನ್ನು ಮಾಡುತ್ತೇವೆ ಆದರೆ ಸ್ನೇಹಿತರೊಬ್ಬರು ಬಂದಾಗ ನಾವು ಇದನ್ನು ಮಾಡುವುದಿಲ್ಲ ನಾವು ಈ ಜಾಗವನ್ನು ಮುಚ್ಚಲು ಪ್ರಯತ್ನಿಸುತ್ತೇವೆ ನಾವು ಆ ವ್ಯಕ್ತಿಯೊಂದಿಗೆ ನಿಕಟವಾಗಿದ್ದೇವೆ ಎಂದು ತೋರಿಸುತ್ತೇವೆ ಭೌತಿಕ ಸ್ಥಳ ಲಭ್ಯವಿಲ್ಲದಿದ್ದಾಗ ನಾವು ಏನು ಮಾಡುತ್ತೇವೆ ಉದಾಹರಣೆಗೆ ಕಿಕ್ಕಿರಿದ ಲಿಫ್ಟ್ ಕಿಕ್ಕಿರಿದ ವಿದ್ಯುತ್ ರೈಲುಗಳು ಕಿಕ್ಕಿರಿದ ಬಸ್ಸುಗಳು ನಾವು ವಿಶೇಷವಾಗಿ ಅಪರಿಚಿತರಿಂದ ಸುತ್ತುವರಿದಿದ್ದೇವೆ ನಾವು ನಮ್ಮ ಸ್ನಾಯುಗಳನ್ನು ಬಿಗಿಗೊಳಿಸಿಕೊಳ್ಳುತ್ತೇವೆ ನಮ್ಮನ್ನು ನಾವೇ ಕುಗ್ಗಿಸಿಕೊಳ್ಳುತ್ತೇವೆ ಮತ್ತು ನಂತರ ನಾವು ಪ್ರತಿಮೆಯಂತೆ ನಿಲ್ಲುತ್ತೇವೆ ಮತ್ತು ನಂತರ ನಾವು ನಮ್ಮ ದೇಹವನ್ನು ಮುಚ್ಚಿರುವಂತೆ ವರ್ತಿಸುತ್ತೇವೆ ಜನಸಂದಣಿಯ ಸಂಸ್ಕೃತಿಯಲ್ಲಿ ಜನರು ಒಟ್ಟಿಗೆ ಇದ್ದರೂ ಅವರು ಕಣ್ಣಿನ ಸಂಪರ್ಕವನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ ಮತ್ತು ಸಂಪೂರ್ಣವಾಗಿ ಮುಚ್ಚಿರುವುದನ್ನು ತೋರಿಸಲು ಪ್ರಯತ್ನಿಸುತ್ತಾರೆ ಅಂತರದ ಮುಂದಿನ ಅಂಶವೆಂದರೆ ನಾವು ನಿರ್ವಹಿಸುವ ಪರಸ್ಪರ ಅಂತರದ ವಿಷಯ ಸಾಮಾಜಿಕ ವೈಯಕ್ತಿಕ ಅನ್ಯೋನ್ಯತೆ ಈಗ ನೀವು 12 ರಿಂದ 25 ಅಡಿಗಳಷ್ಟು ನಿಕಟವಾದ ಸಾರ್ವಜನಿಕ ಅಂತರವನ್ನು ಕಾಪಾಡಿಕೊಳ್ಳಲು ಬಯಸಿದರೆ ಅದು ಹತ್ತಿರವೆನಿಸುತ್ತದೆ ಆದರೆ ಅದು 25 ಅಡಿ ದೂರದಲ್ಲಿದ್ದರೆ ವಿಶೇಷವಾಗಿ ಪ್ರಧಾನಿ ಅಥವಾ ಸಿಎಂ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಪ್ರಯತ್ನಿಸುತ್ತಿರುವಾಗ ಹೆಚ್ಚಿನ ಅಂತರವನ್ನು ಕಾಯ್ದುಕೊಳ್ಳಲಾಗುತ್ತದೆ ಸಾಮಾನ್ಯವಾಗಿ ಕೆಲವು ಸಂದರ್ಭಗಳಲ್ಲಿ ಸಾಮಾಜಿಕವಾದದ್ದು ಮದುವೆ ಮತ್ತು ನೀವು ಜನರೊಂದಿಗೆ ಸಂವಹನ ನಡೆಸುತ್ತಿರುವ ಎಲ್ಲವೂ ಹತ್ತಿರದಲ್ಲಿರುವಾಗ ಅದು 4 ರಿಂದ 7 ಅಡಿಗಳು ನೀವು ಸ್ವಲ್ಪ ದೂರದಲ್ಲಿರುವಾಗ ಅದು 7 ರಿಂದ 12 ಅಡಿಗಳು ಆದರೆ ವೈಯಕ್ತಿಕ ಸಂಬಂಧಗಳಲ್ಲಿ ದೂರದ ಮಟ್ಟವು ಎರಡೂವರೆ ಮತ್ತು ನಾಲ್ಕೂವರೆ ಅಡಿಗಳಷ್ಟಿರುತ್ತದೆ ಆದರೆ ಹತ್ತಿರದ ಮಟ್ಟವು 1 ಮತ್ತು ಅರ್ಧದಿಂದ 2 ಮತ್ತು ಅರ್ಧ ಅಡಿಗಳ ನಡುವೆ ಇರುತ್ತದೆ ನಿಕಟ ಮಟ್ಟವು 6 ರಿಂದ 18 ಇಂಚುಗಳು ಇರುತ್ತದೆ ಈಗ ಬಾಸ್ ವೈಯಕ್ತಿಕ ಮಟ್ಟವನ್ನು ತಲುಪಲು ಪ್ರಯತ್ನಿಸಿದಾಗ ಏನಾಗುತ್ತದೆ ಇನ್ನೊಬ್ಬ ವ್ಯಕ್ತಿಗೆ ಇಷ್ಟವಾಗದಿದ್ದರೆ ಆಗ ಪ್ರತಿರೋಧ ಇರುತ್ತದೆ ನೀವು ಇದನ್ನು ಸಾರ್ವಜನಿಕ ಸ್ಥಳ ಸಾಮಾಜಿಕ ಸ್ಥಳದ ದೃಷ್ಟಿಯಿಂದಲೂ ದೃಶ್ಯೀಕರಿಸಬಹುದು ನಾವು ಸನ್ನೆಗಳ ಮೂಲಕ ದೇಹದ ಮೇಲೆ ಮುಖಾಮುಖಿಯಾಗಿ ತೋರಿಸುವ ಪ್ರತಿಕ್ರಿಯೆಗಳು ದೇಹದ ಚಲನೆಯ ಮೂಲಕ ನಾವು ತೊಂದರೆ ಅನುಭವಿಸುತ್ತಿದ್ದೇವೆ ನಾವು ರಕ್ಷಣಾತ್ಮಕವಾಗುತ್ತೇವೆ ಮತ್ತು ಕೆಲವರು ಆಕ್ರಮಣಕಾರಿಯಾಗುತ್ತಾರೆ ಕೆಲವರು ಮತ್ತೆ ಹೋರಾಡಲು ಪ್ರಯತ್ನಿಸುತ್ತಾರೆ ಹತ್ತಿರ ಬಂದಾಗ ಇನ್ನೊಬ್ಬ ವ್ಯಕ್ತಿಯನ್ನು ತಳ್ಳುತ್ತಾರೆ ಕೆಲವರು ಅದನ್ನು ಬೇರೆ ರೀತಿಯಲ್ಲಿ ಮಾಡುತ್ತಾರೆ ಅವರು ಸಂಭಾಷಣೆಯನ್ನು ತಪ್ಪಿಸುತ್ತಾರೆ ಸಾಧ್ಯವಾದಷ್ಟು ಬೇಗ ಈ ಸ್ಥಳವನ್ನು ಬಿಟ್ಟು ಹೋಗುತ್ತಾರೆ ಪುರುಷ ವ್ಯಕ್ತಿ ಮಾತನಾಡುವಾಗ ವಸ್ತುಗಳನ್ನು ಮಧ್ಯದಲ್ಲಿ ಫೋಲ್ಡರ್ ಅವರು ಸೂಟ್ಕೇಸ್ ಫೈಲ್ಗಳನ್ನು ಇಡುತ್ತಾರೆ ಮತ್ತು ಅವರು ಬೇರೆಡೆ ಗಮನವನ್ನು ಕೇಂದ್ರೀಕರಿಸುತ್ತಾರೆ ಯಾರಾದರೂ ಬೇರೊಬ್ಬರ ಖಾಸಗಿ ಜಾಗವನ್ನು ಆಕ್ರಮಿಸಿದಾಗ ಅದು ಸಮಯದ ಗ್ರಹಿಕೆಗೆ ಸಂಬಂಧಿಸಿದಂತೆ ಮತ್ತು ಅವನ ಅಥವಾ ಅವಳ ಮೃದು ಕೌಶಲ್ಯಗಳು ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಬಯಸುವ ವ್ಯಕ್ತಿಯಾಗಿ ಇದು ಬಹಳ ಮುಖ್ಯವಾದ ಕೌಶಲ್ಯವಾಗಿದೆ ಮತ್ತು ಅಮೌಖಿಕ ಸಂವಹನದ ವಿಷಯದಲ್ಲಿ ನೀವು ಸಮಯದ ಬಗ್ಗೆ ನಿಮ್ಮ ಗ್ರಹಿಕೆಯನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಸೂಕ್ತವಾಗಿ ವರ್ತಿಸಬೇಕು ಈಗ ಸಾಮಾನ್ಯವಾಗಿ ಕಾಲಾನುಕ್ರಮಗಳನ್ನು ನೋಡಿ ತಡವಾಗಿ ತಲುಪುವುದು ವಿಶೇಷವಾಗಿ ಭಾರತದಂತಹ ದೇಶದಲ್ಲಿ ಪ್ರಾಮುಖ್ಯತೆಯನ್ನು ತೋರಿಸುವ ಒಂದು ಮಾರ್ಗವಾಗಿದೆ ವಿಐಪಿಗಳು ಎಂದಿಗೂ ಸಮಯಕ್ಕೆ ಬರುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಆದರೆ ಅವರು ಬಹಳ ಮುಖ್ಯವೆಂದು ತೋರಿಸಲು ಬಯಸುತ್ತಾರೆ ಈವೆಂಟ್ಗೆ ತೆಗೆದುಕೊಳ್ಳುವ ಸಮಯವು ಸಾಂಕೇತಿಕವಾಗಿದೆ ಜನರು ಮತ್ತು ಹೆಚ್ಚು ಆಸಕ್ತಿಯಿರುವ ಯೋಜನೆಗಳೊಂದಿಗೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಸಂದರ್ಶನಗಳಲ್ಲಿ ಅವರು ಸುಮಾರು 45 ನಿಮಿಷಗಳನ್ನು ಕಳೆಯುತ್ತಾರೆ ಹೆಚ್ಚಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಸಾಧ್ಯತೆಯಿದೆ ಮತ್ತು ಅವರು ನಿಮಗೆ 5 ನಿಮಿಷಗಳಲ್ಲಿ ತಿಳಿಸುತ್ತೇವೆ ಅವರು ಈ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಹೋಗುವುದಿಲ್ಲ ಪ್ರತಿಕ್ರಿಯಿಸಲು ತೆಗೆದುಕೊಳ್ಳುವ ಸಮಯವೂ ಸಹ ಸಾಂಕೇತಿಕವಾಗಿದೆ ಬಾಸ್ ತಕ್ಷಣವೇ ಕೋರಿಕೆಯನ್ನು ಅನುಮೋದಿಸುತ್ತಾನೆ ಆ ವ್ಯಕ್ತಿ ಹೋಗುತ್ತಾನೆ ಬಾಸ್ ಸಹಿ ಹಾಕುತ್ತಾನೆ ಇನ್ನೊಬ್ಬ ವ್ಯಕ್ತಿಯು ಮತ್ತೆ ಮತ್ತೆ ಕೇಳಿದ್ದಾರೆ ಹಲವು ಜ್ಞಾಪನೆಗಳನ್ನು ಕಳುಹಿಸಿದ್ದಾರೆ ಬಾಸ್ ಇದನ್ನು ನೋಡುತ್ತಿಲ್ಲ ಪ್ರಸ್ತಾಪಗಳ ಬಗ್ಗೆ ಬಾಸ್ ಕೆಲವು ಅಮೌಖಿಕ ಸೂಚನೆಗಳನ್ನು ಹೊಂದಿದ್ದಾರೆ ಮದುವೆಯಾಗಲು ಒಂದು ಸಮಯವಿದೆ ಅಥವಾ ಚಲನಚಿತ್ರಗಳನ್ನು ಬಿಡುಗಡೆ ಮಾಡಲು ಒಂದು ಸಮಯವಿದೆ ಆದರೆ ಸಮಯ ಗ್ರಹಿಕೆಗೆ ಸಂಬಂಧಿಸಿದಂತೆ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದದ್ದು ಮೂಲತಃ ಸಮಯ ಗ್ರಹಿಕೆಯ ಎರಡು ಮೂಲಭೂತ ಅಂಶ ಒಂದು ಏಕವರ್ಣದ ದೃಷ್ಟಿಕೋನ ಮತ್ತು ಇನ್ನೊಂದು ಪಾಲಿಕ್ರೋನಿಕ್ ದೃಷ್ಟಿಕೋನ ಈಗ ಏಕವರ್ಣದ ದೃಷ್ಟಿಕೋನದಲ್ಲಿ ಸಮಯವನ್ನು ವಿರಳ ಸಂಪನ್ಮೂಲವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದನ್ನು ನಿಯಂತ್ರಿಸಬೇಕು ಎಂದು ಜನರು ಭಾವಿಸುತ್ತಾರೆ ಪಾಲಿಕ್ರೋನಿಕ್ ದೃಷ್ಟಿಕೋನದಲ್ಲಿ ಸಮಯವು ಹೊಂದಿಕೊಳ್ಳುತ್ತದೆ ಸಾಮರಸ್ಯದ ಸಂಬಂಧಗಳ ನಿರ್ವಹಣೆಗೆ ಬಳಸಲಾಗುತ್ತದೆ ಈಗ ಈ ಬದಿಯಲ್ಲಿ ಏಕವರ್ಣದ ದೃಷ್ಟಿಕೋನದಲ್ಲಿ ನೀವು ಸಾಂಸ್ಕೃತಿಕವಾಗಿ ವಿಭಿನ್ನ ಜನರನ್ನು ಹೊಂದಿದ್ದೀರಿ ಅಮೆರಿಕನ್ನರು ಏಕವರ್ಣದ ಸಮಯವನ್ನು ಬಳಸುತ್ತಾರೆ ವೇಳಾಪಟ್ಟಿಗೆ ಒತ್ತು ನೀಡಲಾಗಿದೆ ಆದರೆ ಮಧ್ಯಪ್ರಾಚ್ಯ ಮತ್ತು ಲ್ಯಾಟಿನ್ ಅಮೆರಿಕಾಗಳು ಈ ಪಾಲಿಕ್ರೋನಿಕ್ ಸಮಯವನ್ನು ಬಳಸುತ್ತವೆ ಇದು ಏಕಕಾಲದಲ್ಲಿ ನಡೆಯುತ್ತಿರುವ ಹಲವಾರು ಸಂಗತಿಗಳಿಂದ ನಿರೂಪಿಸಲ್ಪಟ್ಟಿದೆ ಜನರು ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡಲು ಸಂತೋಷಪಡುತ್ತಾರೆ ಆದರೆ ಏಕವರ್ಣದ ಸಮಯವು ಹೆಚ್ಚು ಕೇಂದ್ರೀಕೃತವಾಗಿರುತ್ತದೆ ಈ ವರ್ಗದ ಜನರು ಕೈಯಲ್ಲಿದ್ದ ಒಂದು ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಿ ಒಂದು ಸಮಯದಲ್ಲಿ ಒಂದು ಕೆಲಸವನ್ನು ಮಾಡುತ್ತಾರೆ ನಾನು ನಿಮಗೆ ಅಪಾಯಿಂಟ್ಮೆಂಟ್ ನೀಡುತ್ತೇನೆ ಎಂದು ಅಮೆರಿಕನ್ನರು ಹೇಳುತ್ತಾರೆ ನೀವು ನನ್ನನ್ನು 9 ಗಂಟೆಗೆ ಭೇಟಿಯಾಗುತ್ತೀರಿ ಅಮೆರಿಕನ್ನರು ಎಂಟು ಐವತ್ತಕ್ಕೆ ಅಲ್ಲಿಗೆ ಹೋಗುತ್ತಾರೆ ಈಗ ಒಬ್ಬ ಭಾರತೀಯ ಅಥವಾ ಮಧ್ಯಪ್ರಾಚ್ಯದ ಯಾರಾದರೂ ಅವರು ಒಂಬತ್ತು ಮೂವತ್ತು ಸರಿ ಎಂದು ಯೋಚಿಸುತ್ತಾರೆ ಸಂವಹನವನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಿದ್ದರೆ ನೀವು ಸಹಜವಾಗಿಯೇ ಯಾವ ಅಂಶಕ್ಕೆ ಸೇರಿದವರು ಎಂಬುದನ್ನು ನೀವು ಗುರುತಿಸುತ್ತೀರಿ ಮತ್ತು ಜನರೊಂದಿಗೆ ವರ್ತಿಸಲು ಪ್ರಯತ್ನಿಸುತ್ತೀರಿ ಮತ್ತು ಅದಕ್ಕೆ ಅನುಗುಣವಾಗಿ ಅವರೊಂದಿಗೆ ಸಂವಹನ ನಡೆಸುತ್ತೀರಿ ಕೊನೆಯಲ್ಲಿ ಈ ಅಮೌಖಿಕ ಸಂವಹನದ ಕೊನೆಯ ಅಂಶವಾದ ಪ್ಯಾರಾ ಲ್ಯಾಂಗ್ವೇಜ್ ಅಥವಾ ಮೆಟಾ ಸಂವಹನವನ್ನು ನೋಡೋಣ ಅದು ಏನು ಇದು ಭಾಷೆಯಲ್ಲ ಆದರೆ ಅದು ಧ್ವನಿಯ ಬಗ್ಗೆ ಅದು ರೋಮಾಂಚಕವಾಗಿದೆಯೇ ದಪ್ಪವಾಗಿದೆಯೇ ಅಥವಾ ಚಪ್ಪಟೆಯಾಗಿದೆಯೇ ಈಗ ಧ್ವನಿಯ ಡೈನಾಮಿಕ್ಸ್ ಲಯ ಏರುತ್ತಿರುವ ಮತ್ತು ಬೀಳುವ ಟೋನ್ ಲಯವನ್ನು ಹೇಗೆ ಬಳಸುತ್ತಿದ್ದೀರಿ ಕೆಲವು ಉಚ್ಚಾರಾಂಶಗಳು ಸ್ವರಗಳು ನೀವು ಅದನ್ನು ಮಾಡಲು ಸಾಧ್ಯವೇ ಉದಾಹರಣೆಗೆ ಮುಚ್ಚಿ ನಂತರ ಶೂಟ್ ಮಾಡಿ ಎಂದು ಭಾವಿಸೋಣ ಆದ್ದರಿಂದ ನೀವು ಈ ಸ್ವರದ ಶಬ್ದಗಳ ಸಂಕ್ಷಿಪ್ತತೆ ಮತ್ತು ನಂತರ ಉದ್ದವನ್ನು ನೋಡಬಹುದು ಮಾತಿನ ನಿರಂತರತೆ ಕೆಲವು ಜನರಿಗೆ ನಿರಂತರವಾಗಿ ಮಾತನಾಡಲು ಸಾಧ್ಯವಾಗುವುದಿಲ್ಲ ಕೆಲವೊಮ್ಮೆ ಅಸಮಾಧಾನವಿರುತ್ತದೆ ಮತ್ತು ಕೆಲವರು ನಿರಂತರವಾಗಿ ಮಾತನಾಡುತ್ತಾರೆ ಆದರೆ ಅಗತ್ಯವಾದ ವೇಗಕ್ಕಿಂತ ಹೆಚ್ಚು ವೇಗವಾಗಿ ಮಾತನಾಡುತ್ತಾರೆ ಜನರಿಗೆ ಅರ್ಥವಾಗುವುದಿಲ್ಲ ಆಗ ಅದನ್ನು ಹೆದರಿಕೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕೆಲವರು ತುಂಬಾ ನಿಧಾನವಾಗಿ ಮಾತನಾಡುತ್ತಾರೆ ಮತ್ತು ಜನರು ಅದನ್ನು ತುಂಬಾ ನೀರಸವಾಗಿ ಕಾಣುತ್ತಾರೆ ನೀವು ಯಾವ ರೀತಿಯ ಪದಗಳನ್ನು ಬಳಸುತ್ತೀರಿ ಸಂಕೀರ್ಣ ವಿಚಾರಗಳನ್ನು ತಿಳಿಸಲು ಸರಳ ಪದಗಳನ್ನು ಬಳಸಿ ಇವೆಲ್ಲವೂ ಪ್ಯಾರಾಲಿಂಗ್ವೇಜ್ ಅಥವಾ ಮೆಟಾ ಸಂವಹನದ ಅಡಿಯಲ್ಲಿ ಬರುತ್ತವೆ ಕೊನೆಯ ಅಂಶವೆಂದರೆ ಮೌನವು ಅಮೌಖಿಕ ಸಂವಹನದ ಭಾಗವಾಗಿದೆ ನಾನು ನಿಮ್ಮೊಂದಿಗೆ ಮಾತನಾಡುತ್ತಿಲ್ಲ ಮಕ್ಕಳಿಂದಾಗಲಿ ಅಥವಾ ವಯಸ್ಕರ ವಿಷಯದಲ್ಲಿ ಆಗಲಿ ಅವರು ನಾನು ನಿಮ್ಮೊಂದಿಗೆ ಮಾತನಾಡುತ್ತಿಲ್ಲ ಎಂದು ಹೇಳಿದಾಗ ಮೌನವು ವಿಭಿನ್ನ ಅರ್ಥಗಳನ್ನು ನೀಡುತ್ತದೆ ಅದು ಸರಳವಾಗಿ ತೃಪ್ತಿಯನ್ನು ಅರ್ಥೈಸಬಲ್ಲದು ನಾನು ತೃಪ್ತನಾಗಿದ್ದೇನೆ ಸಂತೋಷವಾಗಿದ್ದೇನೆ ಇದು ಮುಜುಗರವನ್ನುಂಟು ಮಾಡಬಹುದು ಇದು ಶಿಕ್ಷೆಯನ್ನು ಸೂಚಿಸಬಹುದು ಸ್ನೇಹಿತರ ನಡುವೆ ನಿಕಟ ಸಂಬಂಧಗಳ ನಡುವೆ ಜನರು ತುಂಬಾ ಭಯಪಡುವ ಒಂದು ವಿಷಯವೆಂದರೆ ಇನ್ನೊಬ್ಬ ವ್ಯಕ್ತಿಯು ಮೌನವಾಗಿರುವುದು ಅದನ್ನು ಶಿಕ್ಷೆಯಾಗಿಯೂ ಬಳಸಬಹುದು ನಾನು ಈ ಉಪನ್ಯಾಸವನ್ನು ಮೌನದ ಬಗ್ಗೆ ಕೆಲವು ಆಲೋಚನೆಗಳೊಂದಿಗೆ ಮುಕ್ತಾಯಗೊಳಿಸುತ್ತೇನೆ ಅದರ ಬಗ್ಗೆ ಯೋಚಿಸಿ ನಂತರ ಅಮೌಖಿಕ ಸಂವಹನದ ವಿಷಯದಲ್ಲಿ ಅದನ್ನು ಬಹಳ ಪರಿಣಾಮಕಾರಿಯಾಗಿ ಬಳಸುತ್ತೇನೆ ಮಾತು ಬೆಳ್ಳಿ ಆದರೆ ಮೌನವು ಬಂಗಾರ ಇದು ನಾವೆಲ್ಲರೂ ಬಾಲ್ಯದಲ್ಲಿ ಕೇಳಿದ ಗಾದೆ ಮುಂದಿನದು ಹೆಚ್ಚು ಆಸಕ್ತಿದಾಯಕವಾಗಿದೆ ನಿಮಗೆ ನನ್ನ ಮೌನವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಮಾತುಗಳು ಅರ್ಥವಾಗುವುದಿಲ್ಲ ರಿಚರ್ಡ್ ಎಂಟರ ಕೊನೆಯದು ಮೌನದಲ್ಲಿ ಸುಧಾರಣೆಯಾಗದ ಏನನ್ನೂ ಎಂದಿಗೂ ಹೇಳಬೇಡಿ ಮೌನದಲ್ಲಿ ಸುಧಾರಣೆಯಾಗದ ಏನನ್ನೂ ಎಂದಿಗೂ ಹೇಳಬೇಡಿ ಎಂದು ಹೇಳುತ್ತದೆ ಆ ಚಿಂತನೆಯೊಂದಿಗೆ ನಾನು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಅಮೌಖಿಕ ಸಂವಹನದಲ್ಲಿ ನಿಮ್ಮ ಕೌಶಲ್ಯಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಿ ಧನ್ಯವಾದಗಳು